ಮಾಡ್ಯೂಲ್ ನಾಲ್ಕನೆಯ ಶೀರ್ಷಿಕೆ ಜೈವಿಕರಿಯಾಕ್ಟರ್ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಕೃಷಿ ನಿಯತಾಂಕಗಳು ಈಗ ನಾವು ಸಾಕಷ್ಟು ಕೃಷಿ ನಿಯತಾಂಕಗಳನ್ನು ಹೊಂದಿದ್ದೇವೆ ಮತ್ತು ಅದನ್ನು ನಾವು ಅಳೆಯಬಹುದು ಮತ್ತು ನಿಯಂತ್ರಿಸಬಹುದು ಜೈವಿಕರಿಯಾಕ್ಟರ್ ಗಳ ಬಗ್ಗೆ ತಿಳಿಯುವಾಗ ಇವುಗಳಲ್ಲಿ ಕೆಲವನ್ನು ನಾವು ಸಂಕ್ಷಿಪ್ತವಾಗಿ ನೋಡಿದ್ದೇವೆ ಈ ಮಾಡ್ಯೂಲ್ ನಲ್ಲಿ ಅವು ಜೈವಿಕರಿಯಾಕ್ಟರ್ ಕಾರ್ಯಕ್ಷಮತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮತ್ತು ನಾವು ಅವುಗಳನ್ನು ಹೇಗೆ ಅತ್ಯುತ್ತಮವಾಗಿಸಬಹುದು ಎಂಬುದನ್ನು ನೋಡಲಿದ್ದೇವೆ ಆದ್ದರಿಂದ ನಾವು ಜೈವಿಕರಿಯಾಕ್ಟರ್ ನಿಂದ ಉತ್ತಮವಾದದನ್ನು ಪಡೆಯಬಹುದು ಮೊದಲ ಮಾಡ್ಯೂಲ್ ನಲ್ಲಿ ನಾವು ಜೈವಿಕರಿಯಾಕ್ಟರ್ ಗಳ ಬಗ್ಗೆ ಪರಿಚಯ ಮಾಡಿಕೊಂಡಿದ್ದೀವಿ ಸಾಮಾನ್ಯ ರೀತಿಯ ಜೈವಿಕರಿಯಾಕ್ಟರ್ ಮತ್ತು ಅವುಗಳ ಸಾಮಾನ್ಯ ಕಾರ್ಯಾಚರಣೆಯ ವಿಧಾನಗಳನ್ನು ನಾವು ನೋಡಿದ್ದೇವೆ ಮತ್ತು ದಶಮಾಂಶ ಕಡಿತ ಸಮಯ ಸೇರಿದಂತೆ ಕೆಲವು ಕ್ರಿಮಿನಾಶಕ ಚಲನಶಾಸ್ತ್ರವನ್ನೂ ಸಹ ನಾವು ನೋಡಿದ್ದೇವೆ ಎರಡನೇ ಮಾಡ್ಯೂಲ್ನಲ್ಲಿ ಜೈವಿಕರಿಯಾಕ್ಟರ್ನ ಫಲಿತಾಂಶಗಳನ್ನು ನಾವು ನೋಡಿದ್ದೇವೆ ಜೈವಿಕರಿಯಾಕ್ಟರ್ ನ ಎರಡು ಪ್ರಮುಖ ಫಲಿತಾಂಶಗಳು ಒಂದು ಜೀವಕೋಶಗಳ ಜೀವರಾಶಿ ಮತ್ತು ಜೀವಕೋಶಗಳಿಂದ ಅಥವಾ ಕಿಣ್ವ ಕ್ರಿಯೆಯ ಮೂಲಕ ತಯಾರಿಸಿದ ಉತ್ಪನ್ನ ಅದರ ಮಾಡೆಲಿಂಗ್ ಅವುಗಳ ಗಣಿತದ ಪ್ರಾತಿನಿಧ್ಯ ಮತ್ತು ಕಿಣ್ವ ಚಲನಶಾಸ್ತ್ರ ಕಿಣ್ವ ಪ್ರತಿಬಂಧಗಳು ಮತ್ತು ಜೀವಕೋಶದ ಸಾಂದ್ರತೆ ತಲಾಧಾರದ ಸಾಂದ್ರತೆ ಜೈವಿಕರಿಯಾಕ್ಟರ್ ಗಳಲ್ಲಿ ಉತ್ಪನ್ನ ಸಾಂದ್ರತೆಯಂತಹ ಪ್ರಮುಖ ನಿಯತಾಂಕಗಳ ಅಳತೆ ಕುರಿತು ನಾವು ಸಾಕಷ್ಟು ವಿವರಗಳನ್ನು ನೋಡಿದ್ದೇವೆ ಮಾಡ್ಯೂಲ್ ಮೂರರಲ್ಲಿ ಸಾಮಾನ್ಯ ಕಾರ್ಯಾಚರಣೆಯ ವಿಧಾನಗಳ ವಿಶ್ಲೇಷಣೆಯನ್ನು ನಾವು ನೋಡಿದ್ದೇವೆ ಆದ್ದರಿಂದ ಕೆಲವು ವಿನ್ಯಾಸ ನಿರ್ಧಾರಗಳಿಗೆ ಇದು ಉಪಯುಕ್ತವಾಗಿರುತ್ತದೆ ಈ ನಾಲ್ಕನೇ ಮಾಡ್ಯೂಲ್ ಜೈವಿಕರಿಯಾಕ್ಟರ್ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಕೃಷಿ ನಿಯತಾಂಕಗಳನ್ನು ನಾವು ನೋಡುತ್ತೇವೆ ಕೃಷಿ ನಿಯತಾಂಕಗಳನ್ನು ಜೈವಿಕರಿಯಾಕ್ಟರ್ ಪರಿಸರ ನಿಯತಾಂಕಗಳು ಎಂದೂ ಕರೆಯಲಾಗುತ್ತದೆ ಕೋಶವು ಜೈವಿಕರಿಯಾಕ್ಟರ್ ನಲ್ಲಿ ಉತ್ಪನ್ನವನ್ನು ಉತ್ಪಾದಿಸುವ ನಿಜವಾದ ಕಾರ್ಖಾನೆಗಳು ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಜೀವಕೋಶಗಳ ಜೈವಿಕರಿಯಾಕ್ಟರ್ ನಲ್ಲಿನ ಸೆಲ್ಯುಲಾರ್ ಪರಿಸರ ಅಥವಾ ಪರಿಸರದ ಮೇಲೆ ಪರಿಣಾಮ ಬೀರುವ ನಿಯತಾಂಕಗಳನ್ನು ಪರಿಸರ ನಿಯತಾಂಕಗಳು ಅಥವಾ ಕೃಷಿ ನಿಯತಾಂಕಗಳು ಎಂದು ಕರೆಯಲಾಗುತ್ತದೆ ಅನೇಕ ಕೃಷಿ ನಿಯತಾಂಕಗಳಿವೆ ನಾವು ಈಗ ಕೆಲವು ಸಾಮಾನ್ಯ ಕೃಷಿ ನಿಯತಾಂಕಗಳನ್ನು ನೋಡೋಣ ನಾವು ಇದನ್ನು ಮೊದಲೇ ಹೇಳಿದಂತೆ ಅವುಗಳನ್ನು ವಾಸ್ತವವಾಗಿ ಅಳೆಯಲಾಗುತ್ತದೆ ಮತ್ತು ನಿಯಂತ್ರಿಸಲಾಗುತ್ತದೆ ಸಾಮಾನ್ಯವಾದವುಗಳು ಯಾವುವು ಎಂದರೆ ಮೊದಲನೆಯದು ತಾಪಮಾನ ಮಾಧ್ಯಮದ ಪಿಹೆಚ್ ಕೋಶಗಳ ಹೊರಗಿನ ಮಾಧ್ಯಮದ ಪಿಹೆಚ್ ಮಾಧ್ಯಮ ಸಂಯೋಜನೆ ಅಂದರೆ ಮಾಧ್ಯಮವು ಏನನ್ನು ಒಳಗೊಂಡಿದೆ ಇದರ ಕೆಲವು ಅಂಶಗಳನ್ನು ನಾವು ನೋಡಿದ್ದೇವೆ ಬೆಳವಣಿಗೆಯ ಪ್ರಮಾಣ ಮೇಲೆ ತಲಾಧಾರದ ಸಾಂದ್ರತೆಯ ಪರಿಣಾಮವನ್ನು ನಾವು ನೋಡಿದ್ದೇವೆ ಎಂಬುದನ್ನು ನೆನಪಿಡಿ ಮತ್ತು ಈ ರೀತಿಯಾದದ್ದು ಈ ವಿಶಾಲ ಅಂಶಕ್ಕೆ ಸೇರುತ್ತದೆ ಆದರೆ ಮಾಧ್ಯಮ ಸಂಯೋಜನೆಯು ಉತ್ಪನ್ನ ರಚನೆಯ ಮೇಲೆ ಪರಿಣಾಮ ಬೀರುತ್ತದೆ ಮಾಧ್ಯಮ ಆಪ್ಟಿಮೈಸೇಶನ್ ಸಾಹಿತ್ಯದಲ್ಲಿ ಅನೇಕ ಅಧ್ಯಯನಗಳಿವೆ ಅದು ಸಂಪೂರ್ಣ ಅಧ್ಯಯನ ಕ್ಷೇತ್ರವಾಗಿದೆ ಮಾಧ್ಯಮವನ್ನು ಆಪ್ಟಿಮೈಜ್ಡ್ ಮಾಡಲು ವಿವಿಧ ಮಾರ್ಗಗಳಿವೆ ಒಬ್ಬರು ಬಳಸಬಹುದಾದ ಗಣಿತ ತಂತ್ರಗಳಿವೆ ಒಬ್ಬರು ಮಾಡುವ ಪ್ರಯೋಗಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಮಾಧ್ಯಮ ನಿಯತಾಂಕಗಳು ಅಥವಾ ಮಾಧ್ಯಮ ಸಂಯೋಜನೆ ಪ್ಲ್ಯಾಕೆಟ್ ಬರ್ಮನ್ ತಂತ್ರ ಮತ್ತು ಇನ್ನಿತರೆಗಳು ಈ ಪರಿಚಯಾತ್ಮಕ ಉಪನ್ಯಾಸದಲ್ಲಿ ನಾವು ಅದನ್ನೆಲ್ಲಾ ನೋಡುವುದಿಲ್ಲ ಮಾಧ್ಯಮ ಸಂಯೋಜನೆಯು ಪರಿಣಾಮ ಬೀರುತ್ತದೆ ಮತ್ತು ಇದು ಜೈವಿಕ ನಿಯತಾಂಕದ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುವ ಪರಿಸರ ನಿಯತಾಂಕಗಳಲ್ಲಿ ಒಂದಾಗಿದೆ ಎಂದು ಹೇಳಬಹುದು ಮತ್ತು ಅದರ ಮೇಲೆ ಸಾಕಷ್ಟು ಕೆಲಸಗಳನ್ನು ಮಾಡಲಾಗಿದೆ ಗಾಳಿ ಮತ್ತು ಅಜಿಟೇಷನ್ ನಾವು ಅವುಗಳನ್ನು ಒಟ್ಟಿಗೆ ನೋಡುತ್ತೇವೆ ಅವು ಎರಡು ವಿಭಿನ್ನ ಅಂಶಗಳಾಗಿವೆ ಗಾಳಿಯಾಡುವಿಕೆ ಎಂದರೆ ಜೈವಿಕರಿಯಾಕ್ಟರ್ ಗೆ ಆಮ್ಲಜನಕದ ಪೂರೈಕೆ ಪ್ರಮಾಣ ಅಥವಾ ಆಮ್ಲಜನಕದ ಮಿಶ್ರಣಕ್ಕೆ ಒದಗಿಸಲಾಗಿರುವಂಥಹುದು ಮತ್ತು ಸಾರಜನಕ ಸಹ ಆಗಿರುವಂಥಹುದು ಜೀವಕೋಶಗಳಿಗೆ ಆಮ್ಲಜನಕವನ್ನು ಒದಗಿಸಲು ಜೈವಿಕರಿಯಾಕ್ಟರ್ ನಲ್ಲಿ ಇದನ್ನು ಒದಗಿಸಲಾಗುತ್ತದೆ ಮತ್ತು ಅಜಿಟೇಷನ್ ಅನ್ನುವುದು ಅಜಿಟೇಟರ್ ಚಲಿಸುವ ಪ್ರಮಾಣ ಆಗಿದೆ ಅಜಿಟೇಟರ್ ಅಂದರೆ ಇದು ಕೋಶಗಳ ಬೆಳೆಯುವಿಕೆಯ ಮೇಲೆ ಏನು ಪರಿಣಾಮ ಬೀರುತ್ತದೆ ನಾವು ನೋಡುವ ಇತರ ಅಂಶಗಳನ್ನು ಸಹ ಅವು ನಿರ್ಧರಿಸುತ್ತವೆ ವಾಸ್ತವವಾಗಿ ಇವೆರಡೂ ಒಟ್ಟಿಗೆ ಕರಗಿದ ಆಮ್ಲಜನಕದ ಮಟ್ಟ ಎಂದು ಕರೆಯಲ್ಪಡುವಲ್ಲಿ ಬಹಳ ಮುಖ್ಯ ಸಂಕ್ಷಿಪ್ತವಾಗಿ ಇದನ್ನು ಮಾಡುವುದು ಎಂದರ್ಥವಲ್ಲ ಇದು DO ಕರಗಿದ ಆಮ್ಲಜನಕದ ಮಟ್ಟವಾಗಿದೆ ಅವು ಗಾಳಿ ಮತ್ತು ಅಜಿಟೇಷನ್ ಮಟ್ಟವನ್ನು ಅವಲಂಬಿಸಿರುತ್ತದೆ ಇದು ಎಷ್ಟು ಮಹತ್ವದ್ದಾಗಿದೆ ಎಂದರೆ ಇದನ್ನು ಪ್ರತ್ಯೇಕ ನಿಯತಾಂಕವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಪ್ರತ್ಯೇಕವಾಗಿ ಅಳೆಯಲಾಗುತ್ತದೆ ಮತ್ತು ಗಾಳಿ ಮತ್ತು ಅಜಿಟೇಷನ್ ಅನ್ನು ನಿರ್ವಹಿಸುವ ಮೂಲಕ ಪ್ರತ್ಯೇಕವಾಗಿ ನಿಯಂತ್ರಿಸಲಾಗುತ್ತದೆ ಮೊದಲು ತಾಪಮಾನವನ್ನು ನೋಡೋಣ ಜೀವಕೋಶಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಕೆಲವು ರೀತಿಯ ಗರಿಷ್ಠ ತಾಪಮಾನವಿದೆ ಎಂಬುದು ಸಾಮಾನ್ಯ ಜ್ಞಾನ ಸಾಮಾನ್ಯ ತಾಪಮಾನ ಎಂದರೆ ನಮಗೆ ತಿಳಿದಿರುವಂತೆ ನಮ್ಮ ದೇಹಕ್ಕೆ ಸೂಕ್ತವಾದ ತಾಪಮಾನ ಬಗ್ಗೆ ನಿಮಗೆ ತಿಳಿದಿದೆ ಅದು ಸಾಮಾನ್ಯ ತಾಪಮಾನ ಏನೆಂದು ನಿಮಗೆಲ್ಲರಿಗೂ ತಿಳಿದಿದೆ ಮತ್ತು ಆ ತಾಪಮಾನವನ್ನು ಮೀರಿದರೆ ನಾವು ಜ್ವರವನ್ನು ಹೊಂದಿದ್ದೇವೆಂದು ಭಾವಿಸುತ್ತೇವೆ ದೇಹವು ಕೆಲವು ಕಾರಣಗಳಿಗಾಗಿ ಜ್ವರವನ್ನು ಉಂಟುಮಾಡುತ್ತದೆ ಮತ್ತು ನಂತರ ಅದನ್ನು ಅನೇಕ ವಿಧಾನಗಳಿಂದ ಸಾಮಾನ್ಯ ಸ್ಥಿತಿಗೆ ತರುತ್ತದೆ ಮತ್ತು ದೇಹವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತೆಯೇ ವಿಭಿನ್ನ ಕೋಶಗಳು ವಿಭಿನ್ನವಾಗಿರಬಹುದಾದ ತಾಪಮಾನದಲ್ಲಿ ಹೆಚ್ಚು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಉದಾಹರಣೆಗೆ 30ºC ನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಕೆಲವು ಕೋಶಗಳಿವೆ ನಮ್ಮ ಜೀವಕೋಶಗಳು ಸಸ್ತನಿ ಕೋಶಗಳು ಸಾಮಾನ್ಯವಾಗಿ 37ºC ನಲ್ಲಿ ಕಾರ್ಯನಿರ್ವಹಿಸುತ್ತವೆ ನಮಗೆ ತಿಳಿದಿರುವ ಹೆಚ್ಚಿನ ಜೀವಕೋಶಗಳು 25 37ºC ಒಳಗೆ ಕಾರ್ಯನಿರ್ವಹಿಸುತ್ತವೆ ಎಂದು ಹೇಳೋಣ ಸಹಜವಾಗಿ ವ್ಯತ್ಯಾಸಗಳಿವೆ ಮತ್ತು ಅದನ್ನೇ ಈಗ ಒಂದು ಸಂಪೂರ್ಣ ರೀತಿಯಲ್ಲಿ ಈ ಉಪನ್ಯಾಸದಲ್ಲಿ ನಾವು ನೋಡಲಿದ್ದೇವೆ ತಾಪಮಾನದೊಂದಿಗೆ ಬೆಳವಣಿಗೆಯ ರೇಟ್ ನಲ್ಲಿನ ವ್ಯತ್ಯಾಸವನ್ನು ನಾವು ಗಮನಿಸಿದರೆ ಈಗ ನಾವು ಬೆಳವಣಿಗೆಯ ಪ್ರಮಾಣದ ಪರಿಣಾಮವನ್ನು ನೋಡುತ್ತಿದ್ದೇವೆ ಪ್ರಮಾಣ ಹೇಗೆ ಮುಖ್ಯವೆಂದು ನಾವು ಹೇಳಿದ್ದೇವೆಂದು ನೆನಪಿಡಿ ಆದ್ದರಿಂದ ವ್ಯತ್ಯಾಸವು ಏನೇ ಇದ್ದರೂ ಅದು ತಾಪಮಾನವು ಬೆಳವಣಿಗೆಯ ರೇಟ್ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಮೇಲೆ ಕೇಂದ್ರೀಕರಿಸುತ್ತದೆ ಬೆಳವಣಿಗೆ ಸಂಭವಿಸದಂತಹ ತಾಪಮಾನವಿದೆ ಮತ್ತು ನಂತರ ತಾಪಮಾನವು ಬೆಳವಣಿಗೆಯ ಪ್ರಮಾಣ ಅನ್ನು ಹೆಚ್ಚಿಸಿದಂತೆ ಗರಿಷ್ಠ ಮೌಲ್ಯವನ್ನು ತಲುಪುತ್ತದೆ ಮತ್ತು ನಂತರ ಶೀಘ್ರವಾಗಿ ಕೆಳಗೆ ಬೀಳುತ್ತದೆ ವಾಸ್ತವವಾಗಿ ತಾಪಮಾನದ ಹೆಚ್ಚಳದೊಂದಿಗೆ ಹೆಚ್ಚಳದ ಪ್ರಮಾಣವು ಇಳಿಕೆಯ ಪ್ರಮಾಣಕ್ಕೆ ಹೋಲಿಸಿದರೆ ನಿಧಾನವಾಗಿರುತ್ತದೆ ಯಾವಾಗ ಎಂದರೆ ತಾಪಮಾನದ ಹೆಚ್ಚಳದೊಂದಿಗೆ ಅದರ ಋಣಾತ್ಮಕ ಪ್ರಮಾಣ ಇಳಿಕೆ ಆದಾಗ ಆದ್ದರಿಂದ ಇದು ಒಂದು ರೀತಿಯ ಜಜ್ಜಿದ ರೀತಿ ಅಥವಾ ಓರೆಯಾಗಿರುತ್ತದೆ ಟಿಮಿನ್ ಅಥವಾ ಟಿ ಕನಿಷ್ಠ ಎಂದರೆ ಬೆಳವಣಿಗೆ ಸಂಭವಿಸದ ತಾಪಮಾನ ಟಿಮ್ಯಾಕ್ಸ್ ಬೆಳವಣಿಗೆ ಸಂಭವಿಸುವ ಗರಿಷ್ಠ ತಾಪಮಾನ ಅದನ್ನು ಮೀರಿ ಬೆಳವಣಿಗೆ ಸಂಭವಿಸುವುದಿಲ್ಲ ಮತ್ತು ಟಿ ಆಪ್ಟ್ ಎಂಬುದು ಬೆಳವಣಿಗೆಯ ಪ್ರಮಾಣ ಗರಿಷ್ಠವಾಗಿರುವ ತಾಪಮಾನವಾಗಿದೆ ಮತ್ತು ನಾವು ಸಾಮಾನ್ಯವಾಗಿ ಟಿ ಆಪ್ಟಿಮಂ ನಲ್ಲಿ ಕಾರ್ಯನಿರ್ವಹಿಸಲು ಬಯಸುತ್ತೇವೆ ಹೊರತು ನಾವು ತಾಪಮಾನ ಆಧಾರಿತ ತಂತ್ರಗಳು ಅದರ ಮೂಲಕ ತಾಪಮಾನವು ಕಿರಿದಾದ ವ್ಯಾಪ್ತಿಯಲ್ಲಿ ವಿವಿಧ ತುದಿಗಳವರೆಗೆ ಬದಲಾಗುತ್ತದೆ ಎಂಬುದರ ಬಗ್ಗೆ ಯೋಚಿಸುತ್ತಿರುತ್ತೀವಿ ಬಹುಶಃ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಮಾತನಾಡಬಹುದು ಅಥವಾ ಬಹುಶಃ ನಾನು ಇದನ್ನು ಉಲ್ಲೇಖಿಸಬಹುದು ನಾವು ಅದರ ಬಗ್ಗೆ ಕೆಲವು ಕೆಲಸಗಳನ್ನು ಮಾಡಿದ್ದೇವೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಬೆಳವಣಿಗೆ ಅತ್ಯುತ್ತಮವಾಗಿದೆ ಎಂದು ನಾವು ಹೇಳೋಣ ಆದರೆ ಉತ್ಪನ್ನದ ರಚನೆಯು ವಿಭಿನ್ನ ತಾಪಮಾನದಲ್ಲಿ ಅತ್ಯುತ್ತಮವಾಗಿರುತ್ತದೆ ಹೈಬ್ರಿಡೋಮಾ ಕುರಿತು ನಾವು ಅಧ್ಯಯನ ಮಾಡಿದಾಗ ನಾವು ಕಂಡುಕೊಂಡದ್ದು ಮೊನೊಕ್ಲೋನಲ್ ಪ್ರತಿಕಾಯಗಳನ್ನು ಉತ್ಪಾದಿಸುವ ಜೀವಕೋಶಗಳು ಇವುಗಳೇ ಎಂದು ತಿಳಿಯುತ್ತದೆ ಅವು ಸುಮಾರು 37ºC ತಾಪಮಾನದಲ್ಲಿ ಉತ್ತಮವಾಗಿ ಬೆಳೆಯುತ್ತವೆ ಆದರೆ ಅವುಗಳ ಮೊನೊಕ್ಲೋನಲ್ ಪ್ರತಿಕಾಯ ಉತ್ಪಾದನೆಯು ಸುಮಾರು 39ºC ನಲ್ಲಿ ಗರಿಷ್ಠವಾಗಿರುತ್ತದೆ ಆದ್ದರಿಂದ ಮೊದಲು ಕೋಶಗಳನ್ನು ಅತ್ಯುತ್ತಮವಾಗಿ ಬೆಳೆಸುವುದು ಮತ್ತು ನಂತರ ನೇರ ತಂತ್ರ ಯಾವುದೆಂದರೆ ತಾಪಮಾನವನ್ನು 39ºCಗೆ ಬದಲಾಯಿಸುವುದರಿಂದ ಮೊನೊಕ್ಲೋನಲ್ ಪ್ರತಿಕಾಯ ಉತ್ಪಾದನೆಯು ಅತ್ಯುತ್ತಮವಾಗಿ ನಡೆಯುತ್ತದೆ ನಾವು ಇದನ್ನು ಮಾಡಬಹುದು ಏಕೆಂದರೆ ಮೊನೊಕ್ಲೋನಲ್ ಪ್ರತಿಕಾಯವು ದ್ವಿತೀಯಕ ಮೆಟಾಬೊಲೈಟ್ ಆಗಿರುತ್ತದೆ ಇದು ಬ್ಯಾಚ್ ಬೆಳವಣಿಗೆಯ ನಂತರದ ಹಂತದಲ್ಲಿ ಉತ್ಪತ್ತಿಯಾಗುತ್ತದೆ ದ್ವಿತೀಯಕ ಮೆಟಾಬೊಲೈಟ್ ಸಹ ಅದರೊಂದಿಗೆ ಹೋಗುತ್ತದೆ ಆದ್ದರಿಂದ ನೀವು ಹೈಬ್ರಿಡೋಮಾ ವನ್ನು ಗರಿಷ್ಠ ತಾಪಮಾನದಲ್ಲಿ ಬೆಳೆಸಿದರೆ ಬೆಳವಣಿಗೆಯನ್ನು ಗರಿಷ್ಠಗೊಳಿಸಿದಾಗ ನಾವು ಗರಿಷ್ಠ ಕೋಶ ಸಾಂದ್ರತೆಯನ್ನು ಪಡೆಯುತ್ತೇವೆ ಮತ್ತು ನಂತರ ಗರಿಷ್ಠ ಕೋಶ ಸಾಂದ್ರತೆಯನ್ನು ತಲುಪುತ್ತೇವೆ ಮೊನೊಕ್ಲೋನಲ್ ಪ್ರತಿಕಾಯ ಉತ್ಪಾದನೆಗೆ ತಾಪಮಾನವನ್ನು ಗರಿಷ್ಠ ಮಟ್ಟಕ್ಕೆ ಬದಲಾಯಿಸಬಹುದಾದರೆ ಉತ್ಪಾದನೆಯು ಹೆಚ್ಚಾಗುತ್ತದೆ ಇತರ ತಾಪಮಾನಗಳಿಗೆ ಹೋಲಿಸಿದರೆ ನಾವು ಈಗಾಗಲೇ ಹೆಚ್ಚಿನ ಸಂಖ್ಯೆಯ ಕೋಶಗಳನ್ನು ಹೊಂದಿದ್ದೇವೆ ಮತ್ತು ಒಟ್ಟು ಉತ್ಪಾದನೆಯು ಪ್ರತಿ ಕೋಶದಿಂದ ಉತ್ಪತ್ತಿಯಾಗುವ ಒಟ್ಟು ಕೋಶಗಳ ಸಂಖ್ಯೆಯ ಪ್ರಮಾಣವಾಗಿದೆ ಆದ್ದರಿಂದ ನಾವು ಒಂದು ನಿರ್ದಿಷ್ಟ ಪರಿಮಾಣದಲ್ಲಿನ ಒಟ್ಟು ಕೋಶಗಳ ಸಂಖ್ಯೆಯನ್ನು ಗರಿಷ್ಠಗೊಳಿಸಿದ್ದೇವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಕೋಶಗಳ ಸಾಂದ್ರತೆಯನ್ನು ಗರಿಷ್ಠಗೊಳಿಸಿದ್ದೇವೆ ಮತ್ತು ನಂತರ ತಾಪಮಾನವನ್ನು ಹೆಚ್ಚಿಸುವ ಮೂಲಕ ನಾವು ಪ್ರತಿ ಕೋಶ ಉತ್ಪಾದಕತೆಯನ್ನು ಹೆಚ್ಚಿನ ಪ್ರಮಾಣ ನಲ್ಲಿ ಮಾಡುತ್ತಿದ್ದೇವೆ ಆದ್ದರಿಂದ ಜೈವಿಕರಿಯಾಕ್ಟರ್ ನಿಂದ ಒಟ್ಟಾರೆ ಉತ್ಪಾದಕತೆ ಹೆಚ್ಚಾಗುತ್ತದೆ ನೀವು ಈ ಕಾರ್ಯತಂತ್ರಗಳನ್ನು ನೋಡುತ್ತಿದ್ದರೆ ಈ ಮಾಹಿತಿಯು ತಾಪಮಾನ ಆಧಾರಿತ ಕಾರ್ಯತಂತ್ರಗಳು ನಿರ್ಣಾಯಕವಾಗುತ್ತವೆ ಮತ್ತು ಇವುಗಳನ್ನು ಈಗಾಗಲೇ ಮಾಡಲಾಗಿದೆ ತಾಪಮಾನ ಬದಲಾವಣೆಯ ತಂತ್ರಗಳನ್ನು ಉದ್ಯಮದಲ್ಲಿ ಬಳಸಲಾಗುತ್ತದೆ ಮತ್ತೆ ಮರಳಿ ನೋಡೋದಾದರೆ ಬೆಳವಣಿಗೆ ಸಂಭವಿಸುವ ತಾಪಮಾನದ ವ್ಯಾಪ್ತಿಯನ್ನು ಅಂದರೆ ಗಣಿತದ ಪ್ರಕಾರ Tmax Tmin ಅನ್ನು ಬೆಳವಣಿಗೆಗೆ ತಾಪಮಾನದ ಶ್ರೇಣಿ ಎಂದು ಕರೆಯಲಾಗುತ್ತದೆ ಈ ಶ್ರೇಣಿ Tmax Tmin ಕಿರಿದಾಗಿದ್ದರೆ ತುಲನಾತ್ಮಕವಾಗಿ ಹೇಳುವುದಾದರೆ ಇವೆಲ್ಲವೂ ಸಾಪೇಕ್ಷವಾಗಿದ್ದರೆ ನಾವು ಅದನ್ನು ಸ್ಥಿರವಾದ ಸಂಖ್ಯೆಗೆ ಸಮೀಕರಿಸುವುದಕ್ಕೆ ಆಗುವುದಿಲ್ಲ ಅದು ಕೆಲವು ಡಿಗ್ರಿ ಗಳಷ್ಟು ಸಮಂಜಸವಾಗಿದೆ ಎಂದು ಹೇಳೋಣ ನಾವು 10 20 ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚು ಎಂದು ಹೇಳೋಣ ನಂತರ ಜೀವಿಯನ್ನು ಸ್ಟೆನೋಥರ್ಮಲ್ ಜೀವಿ ಎಂದು ಕರೆಯಲಾಗುತ್ತದೆ ಬೆಳವಣಿಗೆಯ ತಾಪಮಾನದ ವ್ಯಾಪ್ತಿ Tmax Tmin ವಿಶಾಲವಾಗಿದ್ದರೆ ಬೆಳವಣಿಗೆ ವ್ಯಾಪಕ ಶ್ರೇಣಿಯ ತಾಪಮಾನದಲ್ಲಿ ಸಂಭವಿಸುತ್ತದೆ ಎಂದು ನಾವು ಹೇಳೋಣ ಆಗ ಜೀವಿಯನ್ನು ಯೂರಿಥರ್ಮಲ್ ಜೀವಿ ಎಂದು ಕರೆಯಲಾಗುತ್ತದೆ ಬೆಳವಣಿಗೆಯ ಪ್ರಮಾಣ ನ ವ್ಯತ್ಯಾಸವನ್ನು ಮತ್ತೆ ತಾಪಮಾನದೊಂದಿಗೆ ನೋಡೋಣ ಟಿ ಆಪ್ಟಿಮಮ್ ಎನ್ನುವುದು ಬೆಳವಣಿಗೆಯ ಪ್ರಮಾಣ ಗರಿಷ್ಠವಾಗಿರುವ ತಾಪಮಾನವು ಅದು ಮಾಧ್ಯಮದ್ದು ಅಗಿರಬಹುದು ಅಂದರೆ 30ºC ತಾಪಮಾನದೊಂದಿಗೆ ಬೆಳವಣಿಗೆಯ ಪ್ರಮಾಣ ವ್ಯತ್ಯಾಸವು ಈ ರೀತಿಯಾಗಿರುತ್ತದೆ ಎಂದು ಹೇಳೋಣ ಇದು ಸುಮಾರು ಹದಿನೈದರಿಂದ ಪ್ರಾರಂಭವಾಗುತ್ತದೆ ಅಥವಾ ಅಂತಹದ್ದೇನಾದರೂ ನಂತರ 30 ರ ಗರಿಷ್ಠ ಮಟ್ಟವನ್ನು ತಲುಪುತ್ತದೆ ಮತ್ತು ನಂತರ ಕೆಳಗೆ ಬೀಳುತ್ತದೆ ಮತ್ತು ಸುಮಾರು ನಲವತ್ತು ನಂತರ ಬೆಳವಣಿಗೆ ಸಾಧ್ಯವಿಲ್ಲ ಇದು ಸಂಭವಿಸಿದಲ್ಲಿ ಟಿ ಆಪ್ಟಿಮಮ್ ಮಾಧ್ಯಮದ 30ºC ಆಗಿದ್ದರೆ ಜೀವಿಯನ್ನು ಮೀಸೋಫೈಲ್ಸ್ ಎಂದು ಕರೆಯಲಾಗುತ್ತದೆ ಅದು ಕಡಿಮೆಯಾಗಿದ್ದರೆ ತಾಪಮಾನವು 15ºC ರಷ್ಟಿದೆ ಎಂದರೆ ಜೀವಿಯನ್ನು ಸೈಕ್ರೊಫೈಲ್ ಎಂದು ಕರೆಯಲಾಗುತ್ತದೆ ಫೈಲ್ ಎಂದರೆ ಅದು ಇಷ್ಟಪಡುವುದು ಎಂದು ಆದ್ದರಿಂದ ಸೈಕ್ರೊ ಎಂದರೆ ಕಡಿಮೆ ತಾಪಮಾನವನ್ನು ಇಷ್ಟಪಡುವಂಥಹವು ಮೀಸೋ ಎಂದರೆ ಮಧ್ಯ ತಾಪಮಾನವನ್ನು ಇಷ್ಟಪಡುವಂಥಹವು ಮತ್ತು ಇನ್ನೂ ಒಂದು ಇದೆ ಅದು ಅಧಿಕವಾಗಿದ್ದರೆ ಇದು ಸುಮಾರು 60 ಡಿಗ್ರಿ ಎಂದು ಹೇಳೋಣ ಅದು 30 ಅಲ್ಲದೆ 60 ಡಿಗ್ರಿ ಆಗಿದ್ದರೆ ಅದನ್ನು ಥರ್ಮೋಫೈಲ್ ಎಂದು ಕರೆಯಲಾಗುತ್ತದೆ ಇದೀಗ ಅದನ್ನು ಸರಿಪಡಿಸೋಣ ಆದ್ದರಿಂದ ನೀವು ತಪ್ಪು ಚಿತ್ರಣವನ್ನು ಪಡೆಯುವುದಿಲ್ಲ ಸುಮಾರು 60ºC ಇದನ್ನು ಥರ್ಮೋಫೈಲ್ ಎಂದು ಕರೆಯಲಾಗುತ್ತದೆ ಉದ್ಯಮದಲ್ಲಿ ನಾವು ಬಳಸುವ ಹೆಚ್ಚಿನ ಜೀವಿಗಳು ಮೀಸೋಫೈಲ್ಸ್ ಏಕೆಂದರೆ ತಾಪಮಾನ ನಿರ್ವಹಣೆಗೆ ಇದು ತುಂಬಾ ಸುಲಭ ಕಡಿಮೆ ತಾಪಮಾನವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕು ಎಂದು ನಿಮಗೆ ತಿಳಿದಿದೆ ಹೆಚ್ಚಿನ ತಾಪಮಾನವನ್ನು ಕಾಪಾಡಿಕೊಳ್ಳಲು ಶಕ್ತಿ ಬುದ್ದಿವಂತಿಕೆ ಶ್ರಮ ಮತ್ತು ಮುಂತಾದವುಗಳನ್ನು ಪ್ರಯತ್ನಗಳನ್ನು ಮಾಡಬೇಕು ಆದ್ದರಿಂದ ಉತ್ಪನ್ನವು ಈಸೋಟೆರಿಕ್ ಆಗಿರದಿದ್ದರೆ ಮತ್ತು ಬೃಹತ್ ಮಾರುಕಟ್ಟೆಯನ್ನು ಹೊಂದಿರದ ಹೊರತು ಸೈಕ್ರೊಫೈಲ್ಸ್ ಅಥವಾ ಥರ್ಮೋಫೈಲ್ ಗಳನ್ನು ಸಾಮಾನ್ಯವಾಗಿ ಬಳಸಲಾಗುವುದಿಲ್ಲ ಸಾಮಾನ್ಯವಾಗಿ ಮೀಸೋಫೈಲ್ಸ್ ಗಳು ಉದ್ಯಮದಲ್ಲಿ ಪ್ರಧಾನವಾಗಿ ಬಳಸಲ್ಪಡುತ್ತವೆ ನಾವು ಪರಿಚಿತರಾಗಬೇಕಾದ ಮತ್ತೊಂದು ವಿಶೇಷಣವಿದೆ ಅದು ಆಬ್ಲಿಗೇಟ್ ಅಥವಾ ಫ್ಯಾಕಲ್ಟೇಟಿವ್ ಒಂದಕ್ಕೊಂದು ಹೊಂದಿಕೊಂಡು ಹೋಗುವಂಥವು ಒಂದು ಕಡೆ ಆಬ್ಲಿಗೇಟ್ ಆಗಿದ್ದು ಇನ್ನೊಂದು ಬದಿಯಲ್ಲಿ ಫ್ಯಾಕಲ್ಟೇಟಿವ್ ಆಗಿರುತ್ತದೆ ಹಾಗೆಂದರೆ ಅರ್ಥವೇನು ಆಬ್ಲಿಗೇಟ್ ಎಂದರೆ ಕಟ್ಟುನಿಟ್ಟಾದ ಮತ್ತು ಫ್ಯಾಕಲ್ಟೇಟಿವ್ ಎಂದರೆ ಹೊಂದಿಕೊಳ್ಳುವ ಇದನ್ನು ಯಾವುದೇ ಸನ್ನಿವೇಶದಲ್ಲಿ ಬಳಸಬಹುದು ನಾವು ಅದನ್ನು ತಾಪಮಾನದ ಸಂದರ್ಭದಲ್ಲಿ ಪರಿಚಯಿಸುತ್ತೇವೆ ಉದಾಹರಣೆಗೆ ಆಬ್ಲಿಗೇಟ್ ಥರ್ಮೋಫೈಲ್ಸ್ ಅಂದರೆ ಕಟ್ಟುನಿಟ್ಟಾದ ಥರ್ಮೋಫೈಲ್ ಗಳು ಹೆಚ್ಚಿನ ತಾಪಮಾನದಲ್ಲಿ ಮಾತ್ರ ಬೆಳೆಯುತ್ತವೆ ಅವು ಕೋಣೆಯ ಉಷ್ಣಾಂಶದಲ್ಲಿ ಬೆಳೆಯುವುದಿಲ್ಲ ಅಥವಾ ಅವುಗಳ ಗರಿಷ್ಠವಲ್ಲದ ಅಥವಾ ಅಧಿಕವಾಗಿರದ ತಾಪಮಾನದಲ್ಲಿ ಅವು ಬೆಳೆಯುವುದಿಲ್ಲ ಕಡ್ಡಾಯ ಥರ್ಮೋಫೈಲ್ ಗಳ ಅರ್ಥ ಎಂದರೆ ಇದೇನೇ ಆದರೆ ಫ್ಯಾಕಲ್ಟೇಟಿವ್ ಥರ್ಮೋಫೈಲ್ ಗಳು ಕೋಣೆಯ ಉಷ್ಣಾಂಶದಲ್ಲಿ ಬೆಳೆಯಬಹುದು ಆದರೆ ಕಡಿಮೆ ಬೆಳವಣಿಗೆಯ ಪ್ರಮಾಣ ನಲ್ಲಿ ಅವು ಇನ್ನೂ ಬೆಳೆಯುತ್ತವೆ ಆದರೆ ಅವುಗಳ ಬೆಳವಣಿಗೆಯ ಪ್ರಮಾಣ ಅಪ್ಟಿಮುಂ ಆಗಿರುವುದಿಲ್ಲ ಅದು ಅಪ್ಟಿಮುಂ ಕ್ಕಿಂತ ಕಡಿಮೆ ಇರುತ್ತದೆ ಆದರೆ ಅವು ಬೆಳೆಯುತ್ತವೆ ಆದ್ದರಿಂದ ಅವು ಸ್ವಲ್ಪಮಟ್ಟಿಗೆ ಮೃದುವಾಗಿರುತ್ತದೆ ಆದರೆ ಹೆಚ್ಚು ನಿಧಾನ ಪ್ರಮಾಣ ದಲ್ಲಿ ಅವು ಕಡಿಮೆ ತಾಪಮಾನದ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಬಹುದು ಅಥವಾ ಅವು ಕಡಿಮೆ ತಾಪಮಾನದ ಪರಿಸ್ಥಿತಿಗಳಲ್ಲಿ ದ್ವಿಗುಣಗೊಳ್ಳಬಹುದು ನೀವು ಈ ವಿಶೇಷಣಗಳನ್ನು ಹಲವಾರು ವಿಭಿನ್ನ ಸಂದರ್ಭಗಳಿಗೆ ಬಳಸಬಹುದು ಉದಾಹರಣೆಗೆ ಏರೋಬ್ ಜೀವಿಯೆಂದರೆ ಅದಕ್ಕೆ ಆಮ್ಲಜನಕದ ಅಗತ್ಯವಿರುತ್ತದೆ ಇದು ಕಡ್ಡಾಯ ಏರೋಬ್ ಆಗಿದ್ದರೆ ಅದು ಆಮ್ಲಜನಕದ ಉಪಸ್ಥಿತಿಯಲ್ಲಿ ಮಾತ್ರ ಬೆಳೆಯುತ್ತದೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಅದು ಬೆಳೆಯಲು ಸಾಧ್ಯವಾಗುವುದಿಲ್ಲ ಆದರೆ ಫ್ಯಾಕಲ್ಟೇಟಿವ್ ಏರೋಬ್ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಆದರೆ ಇದು ಆಮ್ಲಜನಕದ ಅನುಪಸ್ಥಿತಿಯಲ್ಲಿಯೂ ಬೆಳೆಯುತ್ತದೆ ಆದ್ದರಿಂದ ಇದನ್ನು ಹಲವಾರು ವಿಭಿನ್ನ ಸಂದರ್ಭಗಳಲ್ಲಿ ಬಳಸಬಹುದು ಮುಂದುವರಿಯುತ್ತಾ ಬೆಳವಣಿಗೆಯ ಪ್ರಮಾಣ ಮೇಲೆ ತಾಪಮಾನದ ಪರಿಣಾಮವನ್ನು ಪ್ರಮಾಣೀಕರಿಸಲು ಈ ಕೆಳಗಿನ ಸಮೀಕರಣವನ್ನು ಬಳಸಬಹುದು rx kdx ಇಲ್ಲಿ rx ಎಂಬುದು x ಜೀವಕೋಶದ ಬೆಳವಣಿಗೆಯ ಪರಿಮಾಣದ ಪ್ರಮಾಣ ಮತ್ತು kd ಸ್ಥಿರಾಂಕಗಳನ್ನು ಆರ್ಹೆನಿಯಸ್ ಸಮೀಕರಣದಿಂದ ನೀಡಲಾಗುತ್ತದೆ Aexp EgRT kdAexp EdRT ಇಲ್ಲಿ Eg ಬೆಳವಣಿಗೆಗೆ ಸಕ್ರಿಯಗೊಳಿಸುವ ಶಕ್ತಿ ಆಗಿದ್ದು ಅದು ಸುಮಾರು 10 - 20 kcal mol 1 ಮತ್ತು Ed ಎಂಬುದು ಸಾವಿಗೆ ಸಕ್ರಿಯಗೊಳಿಸುವ ಶಕ್ತಿಯಾಗಿದೆ ಅದು ಸುಮಾರು 60 - 80 kcal mol 1 ಆದ್ದರಿಂದ ತಾಪಮಾನ ಅವಲಂಬನೆಯನ್ನು ಇಲ್ಲಿಗೆ ತರಲಾಗಿದೆ ಆದ್ದರಿಂದ ಎಂಬುದು ತಾಪಮಾನದ ಕಾರ್ಯವಾಗಿದೆ ಮತ್ತು Eg ತಿಳಿದಿದ್ದರೆ ಅದರ ನಿರ್ದಿಷ್ಟ ಬೆಳವಣಿಗೆಯ ಪ್ರಮಾಣ ಅನ್ನು ಬೇರೆ ತಾಪಮಾನದಲ್ಲಿ ಏನೆಂದು ಊಹಿಸಬಹುದು ಆದ್ದರಿಂದ ಇದು ಒಂದು ರೀತಿಯ ಗಣಿತದ ಮಾದರಿಯಾಗಿದ್ದು ಇದು ಜೀವಿಗಳ ಬೆಳವಣಿಗೆಯ ಪ್ರಮಾಣ ದ ಮೇಲೆ ತಾಪಮಾನದ ಪರಿಣಾಮವನ್ನು ನೀಡುತ್ತದೆ ಜೈವಿಕರಿಯಾಕ್ಟರ್ ಗಳನ್ನು ಕ್ರಿಮಿನಾಶಕಗೊಳಿಸಲು ಹೆಚ್ಚಿನ ತಾಪಮಾನವನ್ನು ಬಳಸಬಹುದು ಎಂದು ನಾವು ಈಗಾಗಲೇ ನೋಡಿದ್ದೇವೆ ನಾವು ಅದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಎಲ್ಲಾ ಕೋಶಗಳನ್ನು ಕೊಲ್ಲುವ ಸಂದರ್ಭದಲ್ಲಿ ತಾಪಮಾನವು ಕೋಶಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಾವು ಅದರ ಕುರಿತು ಒಂದು ಸಮಸ್ಯೆಯನ್ನು ಬಿಡಿಸಿದ್ದೇವೆ ಕಡಿಮೆ ತಾಪಮಾನ ಅದು ಹೆಚ್ಚಿನ ತಾಪಮಾನ ಅಂದರೆ ನಿರ್ಜೀವ ಸ್ಥಿತಿಯಲ್ಲಿ ಜೀವಕೋಶಗಳ ಸಂರಕ್ಷಣೆಗಾಗಿ ಕಡಿಮೆ ತಾಪಮಾನವನ್ನು ಬಳಸಬಹುದು ಅಗತ್ಯವಿದ್ದಾಗ ಅದನ್ನು ಪುನರುಜ್ಜೀವನಗೊಳಿಸಬಹುದು ಅಂತಹ ಪ್ರಕ್ರಿಯೆಯನ್ನು ವಾಸ್ತವವಾಗಿ ಕ್ರಯೋಪ್ರೀಜ್ರ್ವಶನ್ ಎಂದು ಕರೆಯಲಾಗುತ್ತದೆ ನೀವು ಕೇಳಬಹುದು ಇದು ನಿಜವಾಗಿಯೂ ಎಲ್ಲಿ ಪ್ರಸ್ತುತವಾಗಿದೆ ಎಂದು ಕೋಶಗಳನ್ನು ಸಂರಕ್ಷಿಸಲು ನೀವು ಏಕೆ ಬಯಸುತ್ತೀರಿ ಇದು ಬಹಳ ಸಾಮಾನ್ಯವಾದ ಪ್ರಶ್ನೆ ಮತ್ತು ನೀವು ಅದರ ಬಗ್ಗೆ ಯೋಚಿಸುವುದು ಬಹಳ ಅಗತ್ಯವಾಗುತ್ತದೆ ಉತ್ಪಾದನೆ ಮತ್ತು ಸಂಶೋಧನೆಗೆ ಬಳಸಲಾಗುವ ಹಲವು ಕೋಶ ವಂಶಾವಳಿಗಳು ಮತ್ತು ತಳಿಗಳು ಇವೆ ಮತ್ತು ಹೀಗೆ ಕೆಲವು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾರ್ಪಡಿಸಲಾಗಿದೆ ಮತ್ತು ಅದು ಮುಂದುವರಿಯುವುದನ್ನು ನೀವು ಹೇಗೆ ಖಚಿತಪಡಿಸಿಕೊಳ್ಳುತ್ತೀರಿ ಆದ್ದರಿಂದ ಏನು ಮಾಡಲಾಗಿದೆಯೆಂದರೆ ಕೆಲವು ಜೀವಕೋಶಗಳು ಅಪೇಕ್ಷಣೀಯ ಗುಣಲಕ್ಷಣಗಳನ್ನು ಹೊಂದಿರುವ ಕೆಲವು ಜೀವಕೋಶಗಳಲ್ಲಿ ಆ ಅಪೇಕ್ಷಣೀಯ ಗುಣಲಕ್ಷಣಗಳನ್ನು ನೀಡಲು ಮಾರ್ಪಡಿಸಿದ ನಂತರ ವಾಸ್ತವವಾಗಿ ಕಡಿಮೆ ತಾಪಮಾನದಲ್ಲಿ ದ್ರವ ಸಾರಜನಕ ತಾಪಮಾನದಲ್ಲಿ ನಿರ್ಜೀವ ಸ್ಥಿತಿಯಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಕಡಿಮೆ ತಾಪಮಾನವನ್ನು ಆ ಕೋಶಗಳನ್ನು ನಿರ್ಜೀವ ಸ್ಥಿತಿಯಲ್ಲಿ ನಿರ್ವಹಿಸಲು ಬಳಸಲಾಗುತ್ತದೆ ಮತ್ತು ಅಗತ್ಯವಿದ್ದಾಗ ಅವುಗಳನ್ನು ಉತ್ಪಾದನೆಗಾಗಿ ಮತ್ತು ಸಂಶೋಧನೆಗೆ ಪುನರುಜ್ಜೀವನಗೊಳಿಸಬಹುದು ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಕೋಶ ವಂಶಾವಳಿಗಳ ಲಭ್ಯತೆಯ ಮೇಲೆ ಬಹಳಷ್ಟು ಸಂಶೋಧನೆಗಳು ಅವಲಂಬಿತವಾಗಿರುತ್ತದೆ ವಾಸ್ತವವಾಗಿ ಇದು ಕೆಲವು ಪ್ರಯೋಗಾಲಯಗಳಲ್ಲಿ ಸಂಶೋಧನೆಯನ್ನು ನಿರ್ವಹಿಸುವುದಕ್ಕೂ ಬಹಳ ನಿರ್ಣಾಯಕವಾಗುತ್ತದೆ ಯಾವಾಗ ವಿದ್ಯುತ್ ಕಡಿಮೆಯಾಗುತ್ತದೆ ಆವಾಗ 800C ಫ್ರೀಜರ್ ಪರಿಣಾಮ ಬೀರಲಿದೆಯೇ ಎಂಬುದು ಒಂದು ದೊಡ್ಡ ಕಳವಳವಾಗಿದೆ ನಾವು ನಮ್ಮ ಕಟ್ಟಡಗಳನ್ನು ವಿನ್ಯಾಸಗೊಳಿಸಿದಾಗ ನಾವು ಯುಪಿಎಸ್ ಮತ್ತು ಇತರವುಗಳಿಂದ ಬೆಂಬಲಿತವಾದ ವಿದ್ಯುತ್ ತಂತಿಗಳನ್ನು ಮೀಸಲಿಟ್ಟಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಬೇಕಾಗಿತ್ತು ಅದರಿಂದ ಆ 80ºC ಫ್ರೀಜರ್ ಗಳಿಗೆ ನಿರಂತರ ಶಕ್ತಿ ಇರುತ್ತದೆ ಆದ್ದರಿಂದ ಇದು ನಿರ್ಣಾಯಕವಾಗಿದೆ ಮತ್ತು ಅದನ್ನು ಸಾರ್ವಕಾಲಿಕವಾಗಿ ಮಾಡಲಾಗುತ್ತದೆ ವೀರ್ಯ ಬ್ಯಾಂಕು ಗಳು ಇದು ಅನೇಕರಿಗೆ ಸುಲಭವಾಗಿ ಸಂಬಂಧಿಸಬಹುದಾದ ಒಂದು ಉದಾಹರಣೆಯಾಗಿದೆ ಅಲ್ಲಿ ವೀರ್ಯಗಳನ್ನು ನಿರ್ಜೀವ ಸ್ಥಿತಿಯಲ್ಲಿ ನಿರ್ವಹಿಸಲಾಗುತ್ತದೆ ಕಡಿಮೆ ತಾಪಮಾನವನ್ನು ಬಳಸಿ ಅಗತ್ಯವಿದ್ದಾಗ ಬಳಸಲಾಗುತ್ತದೆ ಮತ್ತು ಇಡೀ ಮನುಷ್ಯರನ್ನು ಸಹ ಅವರ ಮರಣದ ನಂತರ ತಕ್ಷಣವೇ ಒಂದು ರೀತಿಯ ನಿರ್ಜೀವ ಸ್ಥಿತಿಯಲ್ಲಿ ಇರಿಸಲಾಗಿರುವ ಹಾಗೆ ಅವರು ಅದನ್ನು ಮಾಡಲು ವಿವಿಧ ಮಾರ್ಗಗಳಿವೆ ಬಹುಶಃ ಯಾರಾದರೂ ಕೇವಲ ಒಂದು ಕಾಯಿಲೆಯಿಂದ ಸಾಯುವ ಸಾಧ್ಯತೆಯಿದೆ ಆದ್ದರಿಂದ ಈಗ ಯಾವುದೇ ಚಿಕಿತ್ಸೆ ಇಲ್ಲದಿದ್ದರು ವ್ಯಕ್ತಿಯನ್ನು ನಿರ್ಜೀವ ಸ್ಥಿತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಬಹುಶಃ ಭವಿಷ್ಯದಲ್ಲಿ ಚಿಕಿತ್ಸೆ ಇರುತ್ತದೆ ಮತ್ತು ಕಾರ್ಯವಿಧಾನವು ಬಹಳ ಎಚ್ಚರಿಕೆಯಿಂದ ನಡೆಸಬೇಕು ಮತ್ತು ಇದು ಅತ್ಯಂತ ದುಬಾರಿ ರೀತಿಯ ಪ್ರತಿಪಾದನೆಯಾಗಿದೆ ಮತ್ತು ಚಿಕಿತ್ಸೆ ಲಭ್ಯವಾದಾಗ ಆಶಾದಾಯಕವಾಗಿ ವ್ಯಕ್ತಿಯನ್ನು ಮತ್ತೆ ಜೀವಕ್ಕೆ ತರಬಹುದು ಮತ್ತು ನಂತರ ಗುಣಪಡಿಸಿದ ರೋಗ ಸ್ಥಿತಿಯು ಅಂತಹ ಪ್ರಕ್ರಿಯೆಗೆ ನೀಡಲಾದ ಕೆಲವು ಸಮರ್ಥನೆಗಳಾಗಿವೆ ಆದರೆ ಅವೆಲ್ಲವೂ ನೈಜವಾಗಿವೆ ವಾಸ್ತವವಾಗಿ ನಾನು ನಿಮಗೆ ಕೆಲವು ವೀಡಿಯೊ ಗಳನ್ನು ನೀಡಲಿದ್ದೇನೆ ಅವು ಯಾವ ವೀಡಿಯೊ ಗಳು ಎಂದು ನಾನು ನಿಮಗೆ ಹೇಳುತ್ತೇನೆ ಇಲ್ಲಿ ಸಂಖ್ಯೆ ಹದಿನೇಳರಲ್ಲಿ ನಿಮ್ಮ ಫೈಲ್ ಕ್ರಯೋಪ್ರೀಜ್ರ್ವಶನ್ ಅಂಟಿಕೊಳ್ಳುವ ಸಸ್ತನಿ ಕೋಶಗಳಲ್ಲಿ ಇದು ನೋಡಲು ಉತ್ತಮವಾದ ವೀಡಿಯೊ ಸಂಶೋಧನಾ ಉತ್ಪಾದನೆಗೆ ಬಳಸಲಾಗುವ ನಮ್ಮ ಕ್ರಯೋಪ್ರೀಸೆರ್ವ್ಡ್ ಸಸ್ತನಿ ಕೋಶಗಳನ್ನು ಹೇಗೆ ನಿರ್ವಹಿಸುವುದು ಮತ್ತು ಹಾಗು ಇತರೆ ಬಗ್ಗೆ ಮತ್ತು ಸಂಖ್ಯೆ ಹದಿನೆಂಟರಲ್ಲಿ ಸಂಪೂರ್ಣ ದೇಹದ ಸಂರಕ್ಷಣೆ ಬಗ್ಗೆ ಇದೆ ಈ ಪ್ರಕ್ರಿಯೆಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಪಡೆಯಲು ನೀವು ಈ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಬಹುದು ಮತ್ತು ಈ ಕಿರು ವೀಡಿಯೊ ಗಳನ್ನು ವೀಕ್ಷಿಸಬಹುದು ಅವು ತುಂಬಾ ಆಸಕ್ತಿದಾಯಕವಾಗಿವೆ ನಾವು ಮಾತನಾಡಿದ ವೀಡಿಯೊ ಗಳು ಅವು ದ್ರವ ಸಾರಜನಕ ತಾಪಮಾನ ದೀರ್ಘಾವಧಿಯ ಶೇಖರಣೆಗಾಗಿ ಬಹಳ ಕಡಿಮೆ ತಾಪಮಾನಗಳು ಬೇಕಾಗುತ್ತವೆ ಮತ್ತು ಆ ತಾಪಮಾನವನ್ನು ಉದ್ದಕ್ಕೂ ನಿರ್ವಹಿಸುವುದು ಸಂಪೂರ್ಣವಾಗಿ ನಿರ್ಣಾಯಕವಾಗಿರುತ್ತದೆ ಅಲ್ಲದೆ ತಂಪಾಗಿಸುವಿಕೆಯ ಪ್ರಮಾಣ ಗಳು ಕೋಶಗಳನ್ನು ತೆಗೆದುಕೊಂಡಾಗ ಕೋಣೆಯ ಉಷ್ಣಾಂಶವನ್ನು ದ್ರವ ಸಾರಜನಕ ತಾಪಮಾನಕ್ಕೆ ಇಳಿಸೋಣ ತಂಪಾಗಿಸುವಿಕೆಯ ಪ್ರಮಾಣ ಗಳು ನೀವು ಆ ತಾಪಮಾನವನ್ನು ತಲುಪುವ ಪ್ರಮಾಣ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಹಾಗು ಮೇಲ್ವಿಚಾರಣೆ ಮಾಡುವುದು ಕಷ್ಟ ಆದರೆ ನಿಗದಿತ ಕಾರ್ಯವಿಧಾನಗಳ ಪ್ರಕಾರ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ಸೈಟೋಪ್ಲಾಸಂ ಒಳಗೆ ಐಸ್ ರಚನೆಯನ್ನು ತಪ್ಪಿಸಲು ಘನ ಅಥವಾ ಸಾಂದ್ರತೆಯು ದ್ರವದ ಸಾಂದ್ರತೆಗಿಂತ ಕಡಿಮೆಯಾಗಿದೆ ಎಂಬ ಅರ್ಥದಲ್ಲಿ ಐಸ್ ಅಥವಾ ನೀರು ವಿಚಿತ್ರ ರಾಸಾಯನಿಕ ಎಂದು ನಮಗೆಲ್ಲರಿಗೂ ತಿಳಿದಿದೆ ವಾಸ್ತವವಾಗಿ H2O ನ ಗರಿಷ್ಠ ತಾಪಮಾನವು ಸುಮಾರು 40C ನಲ್ಲಿರುತ್ತದೆ ಆದ್ದರಿಂದ ದ್ರವದ ಸಾಂದ್ರತೆಗೆ ಹೋಲಿಸಿದರೆ ಸಾಂದ್ರತೆಯು ಮಂಜುಗಡ್ಡೆಯಿಂದ ಚಿಕ್ಕದಾಗಿರುವುದರಿಂದ ಮಂಜುಗಡ್ಡೆಯ ಪ್ರಮಾಣವು ದ್ರವದ ಪರಿಮಾಣಕ್ಕಿಂತ ದೊಡ್ಡದಾಗಿದೆ ಮತ್ತು ಕೋಶದೊಳಗಿನ ನೀರಿನ ಘನೀಕರಿಸುವಿಕೆಯಿಂದಾಗಿ ಕೋಶದೊಳಗೆ ಐಸ್ ರೂಪುಗೊಂಡರೆ ಅದು ಕೋಶಗಳನ್ನು ಒಡೆಯಬಹುದು ಆದ್ದರಿಂದ ಅದು ನಿಜವಾದ ಅಪಾಯವಾಗಿದೆ ಮತ್ತು ಆದ್ದರಿಂದ ತಂಪಾಗಿಸುವಿಕೆಯ ಪ್ರಮಾಣವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಬಳಸಿದ ಕಾರ್ಯವಿಧಾನಗಳನ್ನು ಮತ್ತು ಐಸ್ ಬ್ರೇಕ್ ಕೂಲಿಂಗ್ ಮಾಡಿದಾಗ ಐಸ್ನಿಂದ ಹಾನಿಯನ್ನು ತಡೆಗಟ್ಟಲು ಬಳಸುವ ಕೆಲವು ವಿಧಾನಗಳನ್ನು ಹೊಂದಿಸಬೇಕಾಗುತ್ತದೆ ವಾಸ್ತವವಾಗಿ ಮಂಜುಗಡ್ಡೆಯ ಕಡಿಮೆ ಸಾಂದ್ರತೆಯ ಒಂದು ಕುತೂಹಲಕಾರಿ ಫಲಿತಾಂಶವೆಂದರೆ ಶೀತ ದೇಶಗಳಲ್ಲಿ ಚಳಿಗಾಲದಲ್ಲಿ ಸರೋವರಗಳ ಮೇಲೆ ಮಂಜುಗಡ್ಡೆಯು ರೂಪುಗೊಳ್ಳುತ್ತದೆ ಮತ್ತು ಜನರು ಮಂಜುಗಡ್ಡೆಯ ಮೇಲೆ ಸ್ಕೇಟ್ ಮಾಡುತ್ತಾರೆ ವಾಸ್ತವವಾಗಿ ಘನವು ಮೇಲಿರುತ್ತದೆ ಕೆಳಗಿನ ನೀರು ವಾಸ್ತವವಾಗಿ ದ್ರವವಾಗಿರುತ್ತದೆ ಮತ್ತು ಅದು ಕಡಿಮೆ ತಾಪಮಾನದಲ್ಲಿಯೂ ಸಹ ಅಸ್ತಿತ್ವದಲ್ಲಿರಲು ಅನುವು ಮಾಡಿಕೊಡುತ್ತದೆ ಏಕೆಂದರೆ ಐಸ್ ರೂಪುಗೊಳ್ಳುತ್ತದೆ ಅದು ಮತ್ತಷ್ಟು ತಂಪಾಗಿಸುವುದನ್ನು ತಡೆಯುತ್ತದೆ ಮತ್ತು ಅದು ನಿಜವಾಗಿಯೂ ನೀರಿನ ಮೇಲೆ ತೇಲುತ್ತದೆ ಪ್ರಕೃತಿ ಜೀವಶಾಸ್ತ್ರದಲ್ಲಿ ಇಂತಹ ಕುತೂಹಲಕಾರಿ ಸಂಗತಿಗಳು ನಡೆಯುತ್ತವೆ ಐಸ್ ಹಾನಿಯನ್ನು ಕಡಿಮೆ ಮಾಡಲು ಕೆಲವು ರಾಸಾಯನಿಕಗಳನ್ನು ಅಂದರೆ ಡಿಎಂಎಸ್ಒ ಡೈಮೆಥೈಲ್ ಸಲ್ಫಾಕ್ಸೈಡ್ ಸೀರಮ್ ಅಲ್ಬುಮಿನ್ ಅಥವಾ ಡೆಕ್ಸ್ಟ್ರಾನ್ ಮತ್ತು ಮುಂತಾದವುಗಳನ್ನು ಬಳಸಲಾಗುತ್ತದೆ ಆದ್ದರಿಂದ ತಾಪಮಾನವು ತುಂಬಾ ಮುಖ್ಯವಾಗಿದ್ದರೆ ಅದನ್ನು ಜೈವಿಕ ಬಿಂದುವಿನಲ್ಲಿ ಗರಿಷ್ಠ ಹಂತದಲ್ಲಿ ನಿಯಂತ್ರಿಸಬೇಕಾಗುತ್ತದೆ ಅದು ನಿರ್ದಿಷ್ಟ ಬಿಂದು ಆಗಿರಬೇಕು ಉದಾಹರಣೆಗೆ ಯಾರಾದರೂ ಜೈವಿಕರಿಯಾಕ್ಟರ್ ನಲ್ಲಿ ಸಸ್ತನಿ ಕೋಶಗಳನ್ನು ಬೆಳೆಯುತ್ತಿದ್ದರೆ ನಿರ್ದಿಷ್ಟ ಬಿಂದು 370C ಆಗಿರುತ್ತದೆ ಯಾರಾದರೂ ಜೈವಿಕರಿಯಾಕ್ಟರ್ ನಲ್ಲಿ ಯೀಸ್ಟ್ ಕೋಶವನ್ನು ಬೆಳೆಯುತ್ತಿದ್ದರೆ ಅಂದರೆ 300C ಆಗಿರಬಹುದು ಕೆಲವು ಬ್ಯಾಕ್ಟೀರಿಯಾ ಗಳು 370C ನಲ್ಲಿ ಬೆಳೆಯುತ್ತವೆ ಕೆಲವು ಬ್ಯಾಕ್ಟೀರಿಯಾ ಗಳು 300C 280C ಮತ್ತು ಇತ್ಯಾದಿ ಕೆಲವು ಪಾಚಿಗಳು 250C ನಲ್ಲಿ ಮೈಕ್ರೋ ಪಾಚಿಗಳು ಬೆಳೆಯುತ್ತವೆ ಆದ್ದರಿಂದ ತಾಪಮಾನವು ಬದಲಾಗಬಹುದು ಯಾವುದೇ ಸಂದರ್ಭದಲ್ಲಿ ಜೀವಿಯನ್ನು ಆಯ್ಕೆ ಮಾಡಿದ ನಂತರ ನೀವು ತಾಪಮಾನ ಬದಲಾವಣೆಯ ತಂತ್ರಗಳನ್ನು ಮಾಡುತ್ತಿದ್ದರೆ ತಾಪಮಾನವನ್ನು ಅದರ ಗರಿಷ್ಠ ಮಟ್ಟದಲ್ಲಿ ಜೈವಿಕರಿಯಾಕ್ಟರ್ ನಲ್ಲಿನ ಬೆಳವಣಿಗೆಗೆ ಸೂಕ್ತವಾದ ಮಟ್ಟದಲ್ಲಿ ಅಥವಾ ಜೈವಿಕರಿಯಾಕ್ಟರ್ ನಲ್ಲಿ ಅಪೇಕ್ಷಿತ ಮಟ್ಟದಲ್ಲಿ ನಿಯಂತ್ರಿಸಬೇಕಾಗುತ್ತದೆ ಮತ್ತು ಇತ್ಯಾದಿಗಳು ತಾಪಮಾನ ನೀವು ನಿಯಂತ್ರಿಸಬೇಕಾದರೆ ಮೊದಲು ಅದನ್ನು ಅಳೆಯಬೇಕು ತಾಪಮಾನವನ್ನು ಸಾಮಾನ್ಯವಾಗಿ ಪ್ರತಿರೋಧ ತಾಪಮಾನ ಸಾಧನ ಆರ್ಟಿಡಿ ಸಾಧನದಿಂದ ಅಳೆಯಲಾಗುತ್ತದೆ ಮತ್ತು ವಿದ್ಯುನ್ಮಾನವಾಗಿ ದಾಖಲಿಸಲಾಗುತ್ತದೆ ಥರ್ಮಾಮೀಟರ್ ಅನ್ನು ಸಣ್ಣ ಪ್ರಮಾಣದ ವಸ್ತುವಿಗೆ ಬಳಸಬಹುದು ಮತ್ತು ಹೀಗೆ ಹಸ್ತಚಾಲಿತವಾಗಿ ಮಾಡಬಹುದಾದರೂ ಇಲ್ಲಿ ನೀವು ನಿರಂತರವಾಗಿ ತಾಪಮಾನ ನಿಯಂತ್ರಣದಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಮತ್ತು ಅದನ್ನು ಸಾಮಾನ್ಯವಾಗಿ ನಿಯಂತ್ರಣ ಲೂಪ್ ಮೂಲಕ ವಿದ್ಯುನ್ಮಾನವಾಗಿ ಮಾಡಲಾಗುತ್ತದೆ ಅದಕ್ಕಾಗಿ ಹಸ್ತಚಾಲಿತ ಹಸ್ತಕ್ಷೇಪವು ಕಷ್ಟಕರವಾಗಿರುತ್ತದೆ ಮತ್ತು ಅಂತಹ ಸಂದರ್ಭಗಳಲ್ಲಿ ಮಾಪನವನ್ನು ಪ್ರತಿರೋಧ ತಾಪಮಾನ ಸಾಧನವಾದ ಆರ್ಟಿಡಿ ಸಾಧನದಿಂದ ಮಾಡಲಾಗುತ್ತದೆ ಸೆಲ್ಯುಲಾರ್ ಪ್ರಕ್ರಿಯೆಗಳಿಂದ ಶಾಖವು ಉತ್ಪತ್ತಿಯಾಗುತ್ತದೆ ಏಕೆಂದರೆ ಜೀವಕೋಶದಲ್ಲಿ ಸಂಭವಿಸುವ ಚಯಾಪಚಯ ಕ್ರಿಯೆಯು ಕೋಶದಲ್ಲಿ ಸಂಭವಿಸುವ ಅನೇಕ ಪ್ರಕ್ರಿಯೆಗಳಿಂದಾಗಿ ಮತ್ತು ಅದರಿಂದಾಗಿ ಜೈವಿಕರಿಯಾಕ್ಟರ್ ಶಾಖವನ್ನು ಉತ್ಪಾದಿಸುತ್ತದೆ ಮತ್ತು ಅದು ಶಾಖವನ್ನು ಉತ್ಪಾದಿಸುತ್ತಿರುವುದರಿಂದ ತಾಪಮಾನವನ್ನು ಕಾಪಾಡಿಕೊಳ್ಳಲು ಅದನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕಬೇಕಾಗುತ್ತದೆ ಮತ್ತು ಅದು ಸಾಮಾನ್ಯವಾಗಿ ಜೈವಿಕರಿಯಾಕ್ಟರ್ ಸುತ್ತಲೂ ಜಾಕೆಟ್ ನಲ್ಲಿ ನೀರನ್ನು ಪರಿಚಲನೆ ಮಾಡುವ ಮೂಲಕ ಕಡಿಮೆ ಮಾಡಲಾಗುತ್ತದೆ ನೀವು ಸಿಲಿಂಡರಾಕಾರದ ಪಾತ್ರೆ ಎಂದು ಹೇಳುವ ಜೈವಿಕರಿಯಾಕ್ಟರ್ ಪಾತ್ರೆಯನ್ನು ಹೊಂದಿದ್ದೀರಿ ನೀವು ಇನ್ನೊಂದು ಕಂಟೇನರ್ ಹೊಂದಿರುವ ಆ ಸಿಲಿಂಡರಾಕಾರದ ಪಾತ್ರೆಗೆ ಕೇಂದ್ರೀಕರಿಸಿದರೆ ಅದರ ಮೂಲಕ ಜೈವಿಕರಿಯಾಕ್ಟರ್ ತಾಪಮಾನವನ್ನು ಕಾಪಾಡಿಕೊಳ್ಳಲು ಸೂಕ್ತವಾದ ತಾಪಮಾನದಲ್ಲಿ ನೀರನ್ನು ಪ್ರಸಾರ ಮಾಡಬಹುದು ಅದು ತಾಪಮಾನವನ್ನು ಕಾಪಾಡಿಕೊಳ್ಳುವ ವಿಧಾನವಾಗಿದೆ ಒಂದು ಧಾತುವಿನಿಂದ ವಿದ್ಯುತ್ ಧಾತುವಿನಿಂದ ಅಥವಾ ಅಂತಹ ಇನ್ನ್ಯಾವುದರಿಂದಲೂ ಬಿಸಿ ಮಾಡುವುದು ಸ್ವಲ್ಪ ಕಷ್ಟ ಏಕೆಂದರೆ ತಾಪನ ಧಾತು ಹೆಚ್ಚಿನ ತಾಪಮಾನವನ್ನು ತಲುಪುತ್ತದೆ ಮತ್ತು ಆ ವ್ಯವಸ್ಥೆಯನ್ನು ತಾಪಮಾನ ನಿರ್ವಹಿಸಲು ಬಳಸಿದರೆ ಆ ಧಾತುವಿನೊಂದಿಗೆ ಸಂಪರ್ಕಕ್ಕೆ ಬರುವ ಕೋಶಗಳು ಸತ್ತಿರಬಹುದು ಇದನ್ನು ಸಾಮಾನ್ಯವಾಗಿ ಮಾಡಲಾಗುವುದಿಲ್ಲ ಸಾಮಾನ್ಯವಾಗಿ ಇದನ್ನು ಜಾಕೆಟ್ ನೀರಿನ ತಾಪಮಾನವನ್ನು ನಿಯಂತ್ರಿಸುವ ಮೂಲಕ ಮಾಡಲಾಗುತ್ತದೆ ತಾಪಮಾನ ನಿರ್ದಿಷ್ಟ ಬಿಂದು ಆವರಿಸಿರುವ ತಾಪಮಾನಕ್ಕಿಂತ ಹೆಚ್ಚಿದ್ದರೆ 370C ಖಂಡಿತವಾಗಿಯೂ ಆವರಿಸಿರುವ ತಾಪಮಾನಕ್ಕಿಂತ ಹೆಚ್ಚಾಗಿದೆ ಮತ್ತು ಚಯಾಪಚಯ ಶಾಖವು ತಾಪಮಾನವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಶಾಖವನ್ನು ಒದಗಿಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳೋದಾದರೆ ಆವಾಗ ಜೈವಿಕರಿಯಾಕ್ಟರ್ ಒಳಗಿರುವ ಪದಾರ್ಥಗಳನ್ನು ಬಿಸಿ ಮಾಡಬೇಕಾಗುತ್ತದೆ ಜಾಕೆಟ್ನಲ್ಲಿ ನೀರಿನ ಪರಿಚಲನೆ ಮತ್ತೆ ಇದರೊಂದಿಗೆ ಬಹಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಕ್ರಮಬದ್ಧವಾಗಿ ನಿಯಂತ್ರಣ ದೃಷ್ಟಿಕೋನದಿಂದ ಇಲ್ಲಿ ತೋರಿಸಿರುವ ಜೈವಿಕರಿಯಾಕ್ಟರ್ ತಾಪಮಾನವನ್ನು ಆರ್ಟಿಡಿ ಸಾಧನದ ಮೂಲಕ ಅಳೆಯಲಾಗುತ್ತದೆ ಆರ್ಟಿಡಿ ಎಂದರೆ ಪ್ರತಿರೋಧ ತಾಪಮಾನ ಸಾಧನ ಮತ್ತು ಇದನ್ನು ಅಳೆಯಲಾಗುತ್ತದೆ ಮತ್ತು ನಿಯಂತ್ರಿಸಲಾಗುತ್ತದೆ ಮತ್ತು ಇದು ನಿಯಂತ್ರಿತ ಮಾರ್ಪುಕ ಆಗಿದೆ ತಾಪಮಾನವು ನಿಯಂತ್ರಿತ ಮಾರ್ಪುಕ ಆಗಿದೆ ಅಳತೆ ಮಾಡಲಾದ ಯಾವುದನ್ನಾದರೂ ಟ್ರಾನ್ಸ್ಮಿಟರ್ ಮೂಲಕ ನಿಯಂತ್ರಕಕ್ಕೆ ರವಾನಿಸಲಾಗುತ್ತದೆ ಅದರಲ್ಲಿ ನಿರ್ದಿಷ್ಟ ಬಿಂದು ನಿರ್ದಿಷ್ಟ ಬಿಂದು ಇದೆ ಇನ್ನೊಂದು ಪದ ಬಳಕೆ ಮಾಡುವುದಾದರೆ ಅದು 370C ಅನ್ನು ಇಲ್ಲಿ ಹೊಂದಿಸಲಾಗಿದೆ ಅದು ನಿರ್ದಿಷ್ಟ ಬಿಂದು ಪ್ರತಿನಿಧಿಸುತ್ತದೆ ಆದ್ದರಿಂದ ಜೈವಿಕರಿಯಾಕ್ಟರ್ ನಲ್ಲಿ ನಿರ್ದಿಷ್ಟ ಬಿಂದು ಅನ್ನು ಕಾಪಾಡಿಕೊಳ್ಳುವುದಕ್ಕೆ ನಿಯಂತ್ರಕ ಕ್ರಮ ತೆಗೆದುಕೊಳ್ಳುತ್ತದೆ ತಾಪಮಾನವನ್ನು ನಿಯಂತ್ರಿಸಲು ಜೈವಿಕರಿಯಾಕ್ಟರ್ ನ ಜಾಕೆಟ್ ನಲ್ಲಿ ಪ್ರಸಾರವಾಗುವ ಜಾಕೆಟ್ ನೀರಿನ ತಾಪಮಾನವನ್ನು ಬದಲಾಯಿಸುವ ಮೂಲಕ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಇದು ಕ್ರಮ ತೆಗೆದುಕೊಳ್ಳುತ್ತದೆ ಮತ್ತು ಜಾಕೆಟ್ ನೀರಿನ ತಾಪಮಾನವು ಕುಶಲತೆಯಿಂದ ಕೂಡಿದ ಮಾರ್ಪುಕ ಆಗಿದೆ ಇದು ನೇರವಾದ ತಾಪಮಾನ ನಿಯಂತ್ರಣವಾಗಿದೆ ಇದು ಮೂಲಭೂತ ಅಥವಾ ಮೂಲಭೂತ ನಿಯಂತ್ರಣವಾಗಿದ್ದು ವ್ಯವಸ್ಥೆಗಳ ನಿಯಂತ್ರಣದಲ್ಲಿ ಯಾರಾದರೂ ಆಸಕ್ತಿ ಹೊಂದಿದ್ದರೆ ಅದನ್ನು ನೋಡಬಹುದು ಇದು ನಿಯಂತ್ರಣ ಮಾರ್ಪುಕ ಮತ್ತು ಮ್ಯಾನಿಪ್ಯುಲೇಟೆಡ್ ಮಾರ್ಪುಕ ಅನ್ನು ಪ್ರತಿನಿಧಿಸುವ ಒಂದು ಶ್ರೇಷ್ಠ ವಿಧಾನವಾಗಿದೆ ಇವು ನಿಯಂತ್ರಣ ಸಾಹಿತ್ಯದಲ್ಲಿ ಬಳಸಲಾಗುವ ಪದಗಳಾಗಿವೆ ಅದು ನಮಗೆ ತಾಪಮಾನದ ಬಗ್ಗೆ ಉತ್ತಮ ಮಾಹಿತಿ ಎಂದು ನಾನು ಭಾವಿಸುತ್ತೇನೆ ಮಾಧ್ಯಮದ ಪಿಎಚ್ ಆಗಿರುವ ಎರಡನೇ ಮಾರ್ಪುಕ ಅನ್ನು ನೋಡೋಣ ಈಗ ಮೊದಲ ಅಂದಾಜಿನಂತೆ ಪಿಎಚ್ ಎಂಬುದು ಹೈಡ್ರೋಜನ್ ಅಯಾನ್ ಸಾಂದ್ರತೆಯ ಲಾಗರಿಥಮ್ ನ ಋಣಾತ್ಮಕವಾಗಿದೆ ಮಾಧ್ಯಮದಲ್ಲಿನ ಹೈಡ್ರೋಜನ್ ಅಯಾನ್ ಸಾಂದ್ರತೆಯನ್ನು ಅಳೆಯಬಹುದು ಮತ್ತು ಅದು ನಮಗೆ ಪಿಹೆಚ್ ನೀಡುತ್ತದೆ ಮಾಧ್ಯಮದ ಪಿಎಚ್ ಬೆಳವಣಿಗೆ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಮತ್ತು ಪಿಹೆಚ್ ನ ಸೂಕ್ತ ಮೌಲ್ಯವಿದೆ ಮತ್ತು ಅದನ್ನು ನಾವು ನಿರೀಕ್ಷಿಸಬಹುದು ಬ್ಯಾಕ್ಟೀರಿಯಾಕ್ಕೆ ಸೂಕ್ತವಾದ ಪಿಹೆಚ್ ಹೆಚ್ಚು ಪರಿಣಾಮವಿಲ್ಲದೆ ಬೆಳವಣಿಗೆ ಸಂಭವಿಸುವ ಪಿಹೆಚ್ ವಾಸ್ತವವಾಗಿ ಬಹಳ ವಿಸ್ತಾರವಾಗಿದೆ ಇದು ಮೂರು ಮತ್ತು ಎಂಟರ ನಡುವೆ ಚೆನ್ನಾಗಿ ಬೆಳೆಯುತ್ತದೆ ಅಂದರೆ ಮೂರು ಮತ್ತು ಎಂಟರ ಪಿಹೆಚ್ ಶಿಲೀಂಧ್ರಗಳಿಗೆ ಮೂರು ಮತ್ತು ಏಳರ ನಡುವಿನ ಪಿಎಚ್ ಎಂದು ಹೇಳೋಣ ಆದರೆ ಸಸ್ತನಿ ಕೋಶಗಳು ತುಂಬಾ ಕಟ್ಟುನಿಟ್ಟಾಗಿರುತ್ತವೆ ಮಾಧ್ಯಮ ಪಿಹೆಚ್ ಆರು ದಶಮಾಂಶ ಐದರಿಂದ ಏಳು ದಶಮಾಂಶ ಐದರ ನಡುವೆ ಇದ್ದರೆ ಮಾತ್ರ ಅವು ಬೆಳೆಯುತ್ತವೆ ವಾಸ್ತವವಾಗಿ ಇದು ಆರು ದಶಮಾಂಶ ಐದಕ್ಕಿಂತ ಕಡಿಮೆಯಿದ್ದರೆ ಅದು ಬೆಳೆಯುವುದಿಲ್ಲ ಸುಮಾರು ಏಳು ದಶಮಾಂಶ ಐದಕ್ಕೆ ಹೋದರೆ ಅದು ಬೆಳೆಯುವುದಿಲ್ಲ ಆದ್ದರಿಂದ ಮಾಧ್ಯಮಕ್ಕೆ ಕೆಲವು ವಿಶೇಷ ಬಣ್ಣಗಳನ್ನು ಸೇರಿಸಿದೆ ಉದಾಹರಣೆಗೆ ಫೀನಾಲ್ ಕೆಂಪು ಅದು ಪಿಎಚ್ ಅನ್ನು ಅದರ ಬಣ್ಣದಿಂದ ಸೂಚಿಸುತ್ತದೆ ವಾಸ್ತವವಾಗಿ ಮಾಧ್ಯಮವು ಗುಲಾಬಿ ಬಣ್ಣದ್ದಾಗಿದ್ದರೆ ತಾಪಮಾನವು ಇದೆ ಎಂದು ನಮಗೆ ತಿಳಿಯುತ್ತದೆ ಪಿಹೆಚ್ ತುಂಬಾ ಹೆಚ್ಚಾಗಿದೆ ಬಹುಶಃ ಜೀವಕೋಶಗಳು ಸತ್ತಿರುತ್ತವೆ ಆಮ್ಲ ಉತ್ಪಾದನೆಯಿಂದಾಗಿ ಅದು ಕಿತ್ತಳೆ ಬಣ್ಣಕ್ಕೆ ಬಂದಾಗ ಅದು ಆರು ದಶಮಾಂಶ ಎಂಟು ಎಂದು ಹೇಳೋಣ ಮತ್ತು ನಾವು ಇದರ ಬಗ್ಗೆ ಚಿಂತಿಸಬೇಕಾಗಿದೆ ಲ್ಯಾಬ್ ನಲ್ಲಿ ಸಹ ನಾವು ಇದನ್ನು ಬಳಸುತ್ತೇವೆ ಫೀನಾಲ್ ಬಣ್ಣವನ್ನು ಪಿಹೆಚ್ ನ ದೃಶ್ಯ ಸೂಚನೆಯನ್ನು ನೀಡಲು ಸಾಮಾನ್ಯವಾಗಿ ಕೆಂಪು ಡಿಎಂಬಿಎಂ ಮತ್ತು ಮುಂತಾದ ಅನೇಕ ಸಸ್ತನಿ ಕೋಶಗಳ ಮಾಧ್ಯಮಗಳಿಗೆ ಸೇರಿಸಲಾಗುತ್ತದೆ ಮತ್ತೆ ಸಸ್ಯ ಕೋಶಗಳು ಐದರಿಂದ ಆರರವರೆಗೆ ಕಟ್ಟುನಿಟ್ಟಾಗಿರುತ್ತವೆ ಮತ್ತು ಪಿಹೆಚ್ ನಲ್ಲಿನ ಬದಲಾವಣೆಗೆ ವಿಭಿನ್ನ ರೀತಿಯ ಜೀವಕೋಶಗಳು ವಿಭಿನ್ನ ವಿಸ್ತಾರಗಳಿಗೆ ಸೂಕ್ಷ್ಮವಾಗಿರುತ್ತದೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಇಲ್ಲಿ ತೋರಿಸಿರುವಂತೆ ದೊಡ್ಡ ಪಿಹೆಚ್ ಬದಲಾವಣೆಗಳನ್ನು ತಡೆದುಕೊಳ್ಳಬಲ್ಲವು ನಾವು ಹೇಳಿದಂತೆ ಸಸ್ತನಿ ಕೋಶಗಳು ಪಿಹೆಚ್ ಬದಲಾವಣೆಗಳಿಗೆ ಹೆಚ್ಚು ಸಂವೇದನಾಶೀಲವಾಗಿವೆ ಅವು ಬೆಳೆಯುವುದಿಲ್ಲ ಕೋಶದಲ್ಲಿನ ಚಯಾಪಚಯ ಕೋಶದಲ್ಲಿನ ಪ್ರತಿಕ್ರಿಯೆಗಳ ಸಮೂಹವು ಆಮ್ಲಗಳು ರೂಪುಗೊಳ್ಳಲು ಕಾರಣವಾಗುತ್ತದೆ ಲ್ಯಾಕ್ಟಿಕ್ ಆಮ್ಲವು ಸಸ್ತನಿ ಕೋಶಗಳ ಚಯಾಪಚಯ ಕ್ರಿಯೆಯ ಸಾಮಾನ್ಯ ಉತ್ಪನ್ನವಾಗಿದೆ ಮತ್ತು ಅದು ಕೋಶಗಳಿಂದ ಸ್ರವಿಸುತ್ತದೆ ಮತ್ತು ಅದು ಮಾಧ್ಯಮ ಪಿಹೆಚ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಇದು ಸಂಭವಿಸಿದಲ್ಲಿ ಮಾಧ್ಯಮ ಆಮ್ಲೀಕರಣಗೊಳ್ಳುತ್ತದೆ ಮತ್ತು ಸಂಬಂಧಿತವಾಗಿದ್ದರು ವಿಭಿನ್ನ ವಿದ್ಯಮಾನಗಳಿಂದಾಗಿ ಆಲ್ಕಲೈನಿಝೇಷನ್ ಅನೇಕ ವಿಭಿನ್ನ ಸಂದರ್ಭಗಳಲ್ಲಿ ಸಂಭವಿಸಬಹುದು ನಿಮಗೆ ತಿಳಿದಂತೆ ಪಿಹೆಚ್ ಅನ್ನು ನಿಯಂತ್ರಿಸುವಾಗ ಕಾರ್ಬೊನಿಕ್ ಆಮ್ಲವನ್ನು ಬಳಸಲಾಗುತ್ತದೆ ಸೂಕ್ಷ್ಮ ಪಾಚಿಗಳ ಕೃಷಿಗೆ ಸಹ ದ್ಯುತಿಸಂಶ್ಲೇಷಕ ಸೂಕ್ಷ್ಮ ಪಾಚಿ ನಿಮಗೆ ತಿಳಿದಿದೆ ಜೈವಿಕರಿಯಾಕ್ಟರ್ ಗಳಲ್ಲಿ ಸೂಕ್ಷ್ಮ ಪಾಚಿಗಳನ್ನು ಬೆಳೆಯುವಾಗ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಕರಗಿಸಿ ಕಾರ್ಬೊನಿಕ್ ಆಮ್ಲವನ್ನು ಉತ್ಪಾದಿಸುತ್ತೀರಿ ಮತ್ತು ಕಾರ್ಬೊನಿಕ್ ಆಮ್ಲ ಬಫರ್ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ ಇದು ಪ್ರಕ್ರಿಯೆಯ ಒಂದು ಭಾಗವಾಗಿದೆ ಪಿಹೆಚ್ ಅಳತೆ ಮತ್ತು ನಿಯಂತ್ರಣ ಇದನ್ನು ಎಲೆಕ್ಟ್ರೋ ರಾಸಾಯನಿಕ ತತ್ವದ ಮೇಲೆ ಪ್ರೋಬ್ ಮೂಲಕ ಅಳೆಯಲಾಗುತ್ತದೆ ವಾಸ್ತವವಾಗಿ ತತ್ವವು ತುಂಬಾ ಒಳ್ಳೆಯದು ನಾನು ಅದಕ್ಕಾಗಿ ನಿಮಗೆ ವೀಡಿಯೊ ವನ್ನು ನೀಡಿದ್ದೇನೆ ಈ ಉಪನ್ಯಾಸದಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ನಾನು ನಿಮಗೆ ವೀಡಿಯೊ ನೋಡಲು ಸೂಚಿಸುತ್ತೇನೆ ಇದು ಉತ್ತಮವಾದ ವೀಡಿಯೊ ವಾಗಿದ್ದು ಪಿಹೆಚ್ ಪ್ರೋಬ್ ಮೂಲಕ ಪಿಹೆಚ್ ಅಳತೆಯ ತತ್ವವನ್ನು ನಿಮಗೆ ನೀಡುತ್ತದೆ ಪಿಹೆಚ್ ಅಳತೆ ಸಂಖ್ಯೆ ಹತ್ತೊಂಬತ್ತು ನೀವು ಹೋಗಿ ಅದನ್ನು ನೋಡಬಹುದು ಪ್ರೋಬ್ ಸಹಜವಾಗಿ ಮಾಧ್ಯಮದೊಂದಿಗೆ ಸಂಪರ್ಕದಲ್ಲಿರುತ್ತದೆ ಆದ್ದರಿಂದ ಅದು ಸ್ಟೆರೈಲ್ ಇರಬೇಕಾಗುತ್ತದೆ ಅದರ ಮೇಲೆ ಜೀವಿಗಳನ್ನು ಹೊಂದಲು ಸಾಧ್ಯವಿಲ್ಲ ಇಲ್ಲದಿದ್ದರೆ ಮಾಧ್ಯಮದ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಪ್ರೋಬ್ ಅನ್ನು ಬಳಕೆಗೆ ಮೊದಲು ಜೈವಿಕರಿಯಾಕ್ಟರ್ ನಲ್ಲಿ ಮಾಧ್ಯಮದೊಂದಿಗೆ ಕ್ರಿಮಿನಾಶಕಗೊಳಿಸಲಾಗುತ್ತದೆ ಜೈವಿಕರಿಯಾಕ್ಟರ್ ಅದನ್ನು ಬಳಸಿದಾಗಲೆಲ್ಲಾ ಕ್ರಿಮಿನಾಶಕ ಮಾಡಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಜೈವಿಕರಿಯಾಕ್ಟರ್ ಗಳಿಗೆ ಸಂಬಂಧಿಸಿದ ಪ್ರೋಬ್ ಗಳು ಸ್ವಯಂಚಾಲಿತವಾಗಿರುತ್ತವೆ ಅನೇಕ ಪ್ರೋಬ್ ಗಳು ಅಲ್ಲ ಉದಾಹರಣೆಗೆ ದ್ರಾವಣಕ್ಕಾಗಿ ಪಿಹೆಚ್ ಅನ್ನು ಅಳೆಯಲು ನಾವು ಪ್ರಯೋಗಾಲಯದಲ್ಲಿ ಬಳಸುವ ಪಿಹೆಚ್ ಪ್ರೋಬ್ ಅದು ಸಾಮಾನ್ಯವಾಗಿ ಆಟೋಕ್ಲೇವ್ ಮಾಡಲಾಗುವುದಿಲ್ಲ ಪಿಹೆಚ್ ನ ನಿಯಂತ್ರಣ ಅಂದರೆ ಪಿಹೆಚ್ ಹೆಚ್ಚಾದರೆ ಅದನ್ನು ಕೆಳಕ್ಕೆ ತರಬೇಕಾಗಿದೆ ಪಿಹೆಚ್ ಕೆಳಗೆ ಹೋದಾಗ ಅದನ್ನು ಮೇಲೆ ತರಬೇಕಾಗಿದೆ ಬ್ರೋತ್ ಪಿಹೆಚ್ ಅನ್ನು ನಿರ್ವಹಿಸಲು ಅಗತ್ಯವಿರುವಷ್ಟು ಆಮ್ಲ ಅಥವಾ ಬೇಸ್ ಅನ್ನು ಸೇರಿಸುವ ಮೂಲಕ ಸಂಭವಿಸುತ್ತದೆ ಅದು ನಿಯಂತ್ರಿತವಾಗಿರುತ್ತದೆ ನಂತರ ಎರಡು ಪಾತ್ರೆಗಳಿವೆ ಒಂದು ಆಮ್ಲವನ್ನು ಹೊಂದಿರುತ್ತದೆ ಇನ್ನೊಂದು ಬೇಸ್ ಹೊಂದಿರುತ್ತದೆ ಮತ್ತು ಏನು ಸೇರಿಸಬೇಕು ಆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ನಿರ್ದಿಷ್ಟ ಬಿಂದು ನಲ್ಲಿ ಪಿಹೆಚ್ ಅನ್ನು ನಿರ್ವಹಿಸಲು ಆಮ್ಲ ಅಥವಾ ಬೇಸ್ ಅನ್ನು ಸೇರಿಸಲಾಗುತ್ತದೆ ಒಬ್ಬರು ಯಾವಾಗಲೂ ಕೇಳಬಹುದು ಈ ಬಫರ್ ಗಳೆಂದು ಕರೆಯಲ್ಪಡುವ ಫಾಸ್ಫೇಟ್ ಬಫರ್ ಗಳು ಅಸಿಟೇಟ್ ಬಫರ್ ಗಳು ಸಿಟ್ರಿಕ್ ಬಫರ್ ಗಳು ಮತ್ತು ಹೀಗೆ ಎಂದು ನಿಮಗೆ ತಿಳಿದಿದೆ ಇವುಗಳು ದೊಡ್ಡ ಬದಲಾವಣೆಗಳನ್ನು ತಡೆದುಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ಅವುಗಳ ಪಿಹೆಚ್ ಮೌಲ್ಯಕ್ಕೆ ಭಾರಿ ಆಕ್ರಮಣಗಳು ಮತ್ತು ರಾಸಾಯನಿಕ ಕಾರ್ಯವಿಧಾನಗಳ ಮೂಲಕ ಅವು ಪಿಹೆಚ್ ಮೌಲ್ಯವನ್ನು ಆ ನಿಗದಿತ ಹಂತದಲ್ಲಿ ನಿರ್ವಹಿಸುತ್ತವೆ ನಿಮಗೆ ಇದು ನಿಮಗೆ ಗೊತ್ತಿರುವ ಹಾಗೆ ಅವುಗಳು ಪಿಹೆಚ್ ಅನ್ನು ಒಂದೇ ರೀತಿ ಕಾಪಾಡಿಕೊಳ್ಳಲು ಆಮ್ಲ ಸೇರ್ಪಡೆ ಅಥವಾ ಬೇಸ್ ಸೇರ್ಪಡೆಯ ಪರಿಣಾಮವನ್ನು ಪ್ರತಿರೋಧಿಸುವಂತಹ ವಸ್ತುಗಳನ್ನು ಒಳಗೊಂಡಿರುತ್ತವೆ ಅವುಗಳನ್ನು ವಿಭಿನ್ನ ವಿಶ್ಲೇಷಣೆಯಲ್ಲಿ ಬಳಸಲಾಗುತ್ತದೆ ಕೋಶಗಳನ್ನು ಬಫರ್ ಗಳಲ್ಲಿ ಏಕೆ ಬೆಳೆಸಲಾಗುವುದಿಲ್ಲ ಎಂಬ ಹಲವು ಪ್ರಶ್ನೆಗಳಲ್ಲಿ ಒಂದಾಗಿದೆ ಮತ್ತು ಪಿಹೆಚ್ ನಿಯಂತ್ರಣವು ನಿಮಗೆ ತಿಳಿದಿರುತ್ತದೆ ನೀವು ಅವುಗಳನ್ನು ಬಫರ್ ಗಳಲ್ಲಿ ಬೆಳೆಸಿದರೆ ನಿಮಗೆ ಪಿಹೆಚ್ ನಿಯಂತ್ರಣದ ಅಗತ್ಯವಿರುವುದಿಲ್ಲ ವಾಸ್ತವವಾಗಿ ನಾವು ಬಫರ್ ನಲ್ಲಿ ಕೋಶಗಳನ್ನು ಬೆಳೆಯಲು ಪ್ರಯತ್ನಿಸಿದ್ದೇವೆ ನಾವು ಅದರ ಸಂಬಂಧ ಸಾಹಿತ್ಯವನ್ನು ಯಾವುದೂ ಸಿಗಲಿಲ್ಲ ಆದ್ದರಿಂದ ಇದನ್ನು ಮಾಡಲಾಗಿದೆಯೆ ಎಂದು ನಮಗೆ ತಿಳಿದಿಲ್ಲ ಆದ್ದರಿಂದ ನಾವು ಮುಂದೆ ಹೋಗಿ ಬಫರ್ ಗಳಲ್ಲಿ ಕೋಶಗಳನ್ನು ಬೆಳೆಸಿದ್ದೇವೆ ಮತ್ತು ನಮ್ಮ ಆಶ್ಚರ್ಯಕ್ಕೆ ಅವು ಬಫರ್ ಗಳಲ್ಲಿ ಬೆಳೆಯುವುದಿಲ್ಲ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ಅವು ಬೆಳೆಯುವುದಿಲ್ಲ ಏಕೆಂದರೆ ಮಾಧ್ಯಮದ ಅಯಾನಿಕ್ ಶಕ್ತಿ ಪ್ರಮುಖ ಪರಿಸರ ಮಾರ್ಪುಕ ಅಥವಾ ಕೃಷಿ ಅಯಾನಿಕ್ ಶಕ್ತಿಗಾಗಿ ಪರಿಸರ ಮಾರ್ಪುಕ ಆಗಿದ್ದು ಬಫರ್ ಗಳಲ್ಲಿ ಬಹಳ ಭಿನ್ನವಾಗಿದೆ ಇದೇ ಬಹುಶಃ ಕಾರಣವಿರಬಹುದು ಅವು ಏಕೆ ಬೆಳೆಯುವುದಿಲ್ಲ ಎಂಬುದಕ್ಕೆ ಆದ್ದರಿಂದ ಕೋಶಗಳನ್ನು ಬೆಳೆಯಲು ನೀವು ಮಾಧ್ಯಮದಲ್ಲಿ ಸಾಮಾನ್ಯ ಬಫರ್ ಗಳನ್ನು ಬಳಸಲಾಗುವುದಿಲ್ಲ ಪಿಹೆಚ್ ನಿಯಂತ್ರಣಕ್ಕಾಗಿ ಈ ಸ್ಕೀಮ್ಯಾಟಿಕ್ ಈ ರೀತಿಯದ್ದಾಗಿದೆ ಪಿಹೆಚ್ ನಿಯಂತ್ರಿತ ಮಾರ್ಪುಕ ಆಗಿದ್ದು ಇದನ್ನು ಪಿಹೆಚ್ ಪ್ರೋಬ್ ಮೂಲಕ ಅಳೆಯಲಾಗುತ್ತದೆ ಪಿಹೆಚ್ ಮೌಲ್ಯವನ್ನು ಎಲೆಕ್ಟ್ರಿಕಲಿ ಅಂದರೆ ಎಲೆಕ್ಟ್ರೋ ರಾಸಾಯನಿಕವಾಗಿ ಅಳೆದು ಟ್ರಾನ್ಸ್ಮಿಟರ್ಗೆ ಕಳುಹಿಸಲಾಗುತ್ತದೆ ನಂತರ ಟ್ರಾನ್ಸ್ಮಿಟರ್ ನಿಂದ ನಿಯಂತ್ರಕಕ್ಕೆ ಕಳುಹಿಸಲಾಗುತ್ತದೆ ಇಲ್ಲಿ ನಿಗದಿಪಡಿಸಿದ ಕೃಷಿಗೆ ಸೂಕ್ತವಾದ ಒಂದು ನಿರ್ದಿಷ್ಟ ಬಿಂದು ಇದೆ ಮೊದಲೇ ನಿಗದಿಪಡಿಸಿದ ಮೌಲ್ಯದಲ್ಲಿ ಪಿಹೆಚ್ ಅನ್ನು ನಿರ್ವಹಿಸಲು ಜೈವಿಕರಿಯಾಕ್ಟರ್ ನಲ್ಲಿ ಆಮ್ಲ ಅಥವಾ ಬೇಸ್ ಫ್ಲೋ ರೇಟ್ ಅನ್ನು ಇಲ್ಲಿ ಕುಶಲತೆಯಿಂದ ನಿರ್ವಹಿಸುವ ಕ್ರಮಗಳನ್ನು ನಿರ್ವಹಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಈ ಉಪನ್ಯಾಸದಲ್ಲಿ ಅಜಿಟೇಷನ್ ಮತ್ತು ಏರೇಷನ್ ಅನ್ನು ಬಹಳ ಸಂಕ್ಷಿಪ್ತವಾಗಿ ನೋಡೋಣ ತದನಂತರ ನಾವು ಮುಂದಿನ ಉಪನ್ಯಾಸದಲ್ಲಿ ವಿವರಗಳನ್ನು ನೋಡಬಹುದು ಕಂಟೆಂಟ್ ಗಳನ್ನು ಸಸ್ಪೆನ್ಷನ್ ನಲ್ಲಿಡಲು ಹಾಗೂ ಸಾಕಷ್ಟು ಆಮ್ಲಜನಕವನ್ನು ಒದಗಿಸಲು ಜೈವಿಕರಿಯಾಕ್ಟರ್ ಕಂಟೆಂಟ್ ಗಳ ಅಜಿಟೇಷನ್ ಅಗತ್ಯವಾಗಿರುತ್ತದೆ ಮತ್ತು ಇದನ್ನು ಇಂಫೆಲ್ಲರ್ಸ್ ಗಳ ಮೂಲಕ ಸಾಧಿಸಲಾಗುತ್ತದೆ ಮಿಶ್ರಣ ಮತ್ತು ಇಂಫೆಲ್ಲರ್ಸ್ ಗಳ ಕುರಿತು ಎರಡು ವೀಡಿಯೊ ಗಳಿವೆ ಇದು ಅಜಿಟೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತದೆ ನಾನು ಅವುಗಳನ್ನು ನಿಮಗೆ ತೋರಿಸುತ್ತೇನೆ ನೀವು ಹೋಗಿ ಅವುಗಳನ್ನು ನೀವಾಗಿಯೇ ನೋಡಬಹುದು ಇದು ಲ್ಯಾಬ್ ಸ್ಕೇಲ್ ಜೈವಿಕರಿಯಾಕ್ಟರ್ ನಲ್ಲಿನ ನಿಯಂತ್ರಣಗಳು ಇದು ಸಹ ಉಪಯುಕ್ತ ವೀಡಿಯೊ ಇದು ಹಿಂದಿನ ವಿಷಯದೊಂದಿಗೆ ಹೊಂದಿಕೆ ಆಗುತ್ತದೆ ಇದು ಲ್ಯಾಬ್ ಸ್ಕೇಲ್ ಜೈವಿಕರಿಯಾಕ್ಟರ್ ಗಳಲ್ಲಿನ ಎಲ್ಲಾ ನಿಯಂತ್ರಣಗಳನ್ನು ನಿಮಗೆ ನೀಡುತ್ತದೆ ಇದು ಉತ್ತಮ ಗುಣಮಟ್ಟದ ವೀಡಿಯೊ ಅಲ್ಲ ಆದರೆ ಅವರು ಏನು ಮಾಡುತ್ತಾರೆ ಎಂಬುದರ ಕುರಿತು ಇದು ನಿಮಗೆ ಕಲ್ಪನೆಯನ್ನು ನೀಡುತ್ತದೆ ಸಂಖ್ಯೆ ಇಪ್ಪತ್ತೊಂದು ಮಿಕ್ಸಿಂಗ್ ಬಗ್ಗೆ ಇದೆ ಮತ್ತು ಸಂಖ್ಯೆ ಇಪ್ಪತ್ತೆರಡು ವಿವಿಧ ರೀತಿಯ ಇಂಪೆಲ್ಲರ್ ಗಳ ಬಗ್ಗೆ ಇದೆ ಮಿಕ್ಸಿಂಗ್ ಕಲ್ಪನೆಯನ್ನು ಪಡೆಯಲು ಮಿಕ್ಸಿಂಗ್ ವಿದ್ಯಮಾನದ ವಿವರಗಳನ್ನು ಪಡೆಯಲು ಮತ್ತು ಇಂಫೆಲ್ಲರ್ಸ್ ಗಳ ವಿವರಗಳನ್ನು ಪಡೆಯಲು ನೀವು ಈ ವೀಡಿಯೊ ಗಳನ್ನು ನೋಡಲು ಬಯಸಬಹುದು ಹೆಚ್ಚಿನ ಸ್ಟರ್ಡ್ ಟ್ಯಾಂಕ್ ಜೈವಿಕರಿಯಾಕ್ಟರ್ ಗಳಲ್ಲಿ ಇಂಫೆಲ್ಲರ್ಸ್ ಗಳ ಆರ್ಪಿಎಂ ಅನ್ನು ಸ್ಥಿರ ಮೌಲ್ಯದಲ್ಲಿ ನಿಯಂತ್ರಿಸಲಾಗುತ್ತದೆ ಅಳತೆಮಾಡಿದ ಮಾರ್ಪುಕ ಆಗಿರುವ ಆರ್ಪಿಎಂ ಅನ್ನು ಟ್ಯಾಕೋಮೀಟರ್ ಎಂದು ಕರೆಯುವ ಎಂಬ ಉಪಕರಣದ ಮೂಲಕ ಅಳೆಯಲಾಗುತ್ತದೆ ಮತ್ತು ತಿರುಗುವ ಶಾಫ್ಟ್ ಗೆ ಶಕ್ತಿಯನ್ನು ಬದಲಿಸುವ ಮೂಲಕ ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ತಿರುಗುವ ಶಾಫ್ಟ್ ಗೆ ಶಕ್ತಿಯು ಮ್ಯಾನಿಪುಲೇಟೆಡ್ ಮಾರ್ಪುಕ ಆಗಿದೆ ಏರ್ಲಿಫ್ಟ್ ಜೈವಿಕರಿಯಾಕ್ಟರ್ ಗಳಲ್ಲಿ ಜೈವಿಕರಿಯಾಕ್ಟರ್ ಕಂಟೆಂಟ್ ಗಳನ್ನು ಅಜಿಟೇಷನ್ ಮಾಡಲು ಗಾಳಿಯನ್ನು ಬಳಸಲಾಗಿದೆಯೆಂದು ನಾವು ಈಗಾಗಲೇ ಮಾಡ್ಯೂಲ್ ಒಂದರಲ್ಲಿ ನೋಡಿದ್ದೇವೆ ಕೇವಲ ಅಜಿಟೇಷನ್ ಮಾತ್ರವಲ್ಲ ನೀವು ಅಜಿಟೇಟರ್ ಅನ್ನು ಸಹ ಬಳಸಬಹುದಾಗಿದೆ ಇದರ ಜೊತೆಯಲ್ಲಿ ಏರೋಬಿಕ್ ಕೋಶಗಳಿಗೆ ಆಮ್ಲಜನಕವನ್ನು ಒದಗಿಸಲು ಗಾಳಿಯನ್ನು ಬಳಸಲಾಗುತ್ತದೆ ಅನಿಲ ಹರಿವಿನ ಮೀಟರ್ ಗಳ ಮೂಲಕ ಗಾಳಿಯ ಹರಿವಿನ ಪ್ರಮಾಣವನ್ನು ಅಳೆಯಲಾಗುತ್ತದೆ ರೋಟಮೀಟರ್ ಗಳು ಮತ್ತು ಸಾಮೂಹಿಕ ಹರಿವಿನ ನಿಯಂತ್ರಕಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ರೋಟಮೀಟರ್ ಗಳನ್ನು ಹಸ್ತಚಾಲಿತವಾಗಿ ನಿಯಂತ್ರಿಸಬೇಕಾಗಿದೆ ಆದರೆ ಸಾಮೂಹಿಕ ಹರಿವಿನ ನಿಯಂತ್ರಕಗಳನ್ನು ಸ್ವಯಂಚಾಲಿತ ನಿಯಂತ್ರಣದ ಮೂಲಕ ವಿದ್ಯುನ್ಮಾನವಾಗಿ ನಿಯಂತ್ರಿಸಬಹುದು ರೋಟಮೀಟರ್ ಗಳು ಮತ್ತು ಸಾಮೂಹಿಕ ಹರಿವಿನ ನಿಯಂತ್ರಕದಲ್ಲಿ ನೀವು ನೋಡಲು ಬಯಸುವ ಕೆಲವು ವೀಡಿಯೊ ಗಳಿವೆ ಸಾಮೂಹಿಕ ಹರಿವಿನ ನಿಯಂತ್ರಕ ತತ್ವವು ತುಂಬಾ ಆಸಕ್ತಿದಾಯಕವಾಗಿದೆ ಆ ವೀಡಿಯೊ ಗಳನ್ನು ನಾನು ನಿಮಗೆ ತೋರಿಸುತ್ತೇನೆ ಸಂಖ್ಯೆ ಇಪ್ಪತ್ತಮೂರರಲ್ಲಿ ನಿಮಗೆ ರೋಟಮೀಟರ್ ನ ಬಗ್ಗೆ ವೀಡಿಯೊ ಸಂಖ್ಯೆ ಇಪತ್ತನಾಲ್ಕರಲ್ಲಿ ಮಾಸ್ ಫ್ಲೋ ನಿಯಂತ್ರಕದ ಬಗ್ಗೆ ಇದೆ ನೀವು ಅವುಗಳನ್ನು ನೋಡ ಬಹುದು ಅಜಿಟೇಷನ್ ಮತ್ತು ಗಾಳಿಯಾಡುವಿಕೆಯ ಮಟ್ಟಗಳು ಎರಡೂ ಮ್ಯಾನಿಪುಲೇಟೆಡ್ ಮಾರ್ಪುಕ ಆಗಿದೆ ಕರಗಿದ ಆಮ್ಲಜನಕದ ಮಟ್ಟವನ್ನು ಕೆಲವು ಅಪೇಕ್ಷಿತ ಮೌಲ್ಯಗಳಲ್ಲಿ ನಿಯಂತ್ರಿಸಲು ಬಳಸಲಾಗುತ್ತದೆ ಆದ್ದರಿಂದ ನೀವು DO ನಿಯಂತ್ರಣವನ್ನು ನೋಡುತ್ತಿರುವಾಗ ಅಜಿಟೇಷನ್ ಮತ್ತು ಗಾಳಿಯ ಮಟ್ಟವು ಮ್ಯಾನಿಪುಲೇಟೆಡ್ ಮಾರ್ಪುಕ ಆಗಿ ಮಾರ್ಪಡುತ್ತವೆ ಅವುಗಳನ್ನು ಸ್ವತಃ ನಿಯಂತ್ರಿಸಲಾಗುತ್ತದೆ ಮತ್ತು ಮೇಲ್ವಿಚಾರಣೆ ಮಾಡಲಾಗುತ್ತದೆ ಮತ್ತು ನಿಯಂತ್ರಿಸಲಾಗುತ್ತದೆ ಆದರೆ ಅವುಗಳು ಒಟ್ಟಿಗೆ ಪರಿಣಾಮ ಬೀರುತ್ತವೆ DO ಮೌಲ್ಯವನ್ನು ಸಹ ನಿರ್ಧರಿಸುತ್ತವೆ ಅಜಿಟೇಷನ್ ಮತ್ತು ಗಾಳಿಯಾಡುವಿಕೆಯು ಜೀವಕೋಶಗಳ ಮೇಲೆ ಶಿಯೆರ್ ಒತ್ತಡವನ್ನು ಮಾತ್ರ ಉಂಟುಮಾಡುತ್ತದೆ ಅದನ್ನು ನಂತರ ಕೆಲವು ವಿವರಗಳಲ್ಲಿ ನೋಡುತ್ತೇವೆ ಮತ್ತು ನಾವು ಮುಂದಿನ ಬಾರಿ ಭೇಟಿಯಾದಾಗ ಅಥವಾ ಹೌದು ಮುಂದಿನ ಉಪನ್ಯಾಸವನ್ನು ನಾವು DO ನಿಯಂತ್ರಣದ ವಿವರಗಳನ್ನು ನೋಡುತ್ತೇವೆ ಮೊದಲು ಅದು ಏನು ಮಾಡುತ್ತದೆ ಮತ್ತು ನಂತರ DO ನ ನಿಯಂತ್ರಣ ಮತ್ತು ಕೋಶಗಳ ಮೇಲೆ ಶಿಯೆರ್ ಒತ್ತಡವನ್ನು ನಿಯಂತ್ರಣದ ಬಗ್ಗೆ ತಿಳಿಯೋಣ